ಸಾಫ್ಟ್ ಸ್ಕಿಲ್ಸ್ ಮತ್ತು ವ್ಯಕ್ತಿತ್ವವನ್ನು ಅಭಿವೃದ್ಧಿಪಡಿಸುವ ಎನ್ ಎಲ್ ಮೂಕ್ ಕೋರ್ಸ್ ಗೆ ಮತ್ತೆ ಸ್ವಾಗತ ನಾನು ರವಿಚಂದ್ರನ್ ಈ ಕೋರ್ಸ್ ಜೊತೆಗೆ ನಾನು ನಿಮ್ಮೊಂದಿಗಿದ್ದೇನೆ ನಾನು ಐಐಟಿ ಕಾನ್ಪುರದ ಮಾನವಿಕ ಮತ್ತು ಸಾಮಾಜಿಕ ವಿಜ್ಞಾನ ವಿಭಾಗದ ಇಂಗ್ಲಿಷ್ ಪ್ರಾಧ್ಯಾಪಕ ಹಾಗಾದರೆ ನಿನ್ನೆ ಹೇಗಿತ್ತು ನಿನ್ನೆ ಸಂಘರ್ಷ ಪರಿಹಾರಕ್ಕಾಗಿ ನಾನು ನಿಮಗೆ ಎರಡು ಉದಾಹರಣೆಗಳನ್ನು ನೀಡಿದ್ದೇನೆ ನೀವು ಉದಾಹರಣೆಗಳನ್ನು ರಚಿಸಲು ಸಾಧ್ಯವಾಯಿತೆ ನಾನು ನೀಡಿದ ಸಲಹೆಗಳ ಆಧಾರದ ಮೇಲೆ ನೀವು ಕೆಲಸ ಮಾಡಲು ಪರಿಹಾರಗಳೊಂದಿಗೆ ಬರಲು ಸಾಧ್ಯವಾಗುತ್ತದೆ ಎಂದು ನಾನು ಸಲಹೆ ನೀಡಿದ್ದೆ ನಾನು ನಿಮಗೆ ಪರಿಹಾರವನ್ನು ನೀಡಲು ಪ್ರಾರಂಭಿಸುವ ಮೊದಲು ಹಿಂದಿನ ಉಪನ್ಯಾಸದ ಮುಖ್ಯಾಂಶಗಳನ್ನು ತ್ವರಿತವಾಗಿ ನೋಡೋಣ ಹಿಂದಿನ ಉಪನ್ಯಾಸದಲ್ಲಿ ನೀವು ಸಂಘರ್ಷಗಳನ್ನು ಹೇಗೆ ಪರಿಹರಿಸಬಹುದು ಎಂದು ನಾನು ನಿಮಗೆ ಹೇಳಿದ್ದೇನೆ ನಿಮ್ಮ ಜೀವನವು ಯಾವುದೇ ಸಂಘರ್ಷ ಇಲ್ಲದೆ ಇರಬೇಕೆಂದು ನೀವು ದೇವರನ್ನು ಪ್ರಾರ್ಥಿಸಬಾರದು ಎಂದು ನಾನು ನಿಮಗೆ ಹೇಳಿದ್ದೆ ಬದಲಿಗೆ ನಿಮಗೆ ಸಂಘರ್ಷಗಳನ್ನು ಪರಿಹರಿಸಿಕೊಳ್ಳುವ ಶಕ್ತಿ ಮತ್ತು ಮೃದು ಕೌಶಲ್ಯಗಳನ್ನು ನೀಡುವಂತೆ ನೀವು ದೇವರನ್ನು ಕೇಳಿಕೊಳ್ಳಬೇಕು ಯಾವುದೇ ಸಂಘರ್ಷಗಳಿಲ್ಲದಿದ್ದರೆ ನಾನು ಶಾಂತಿಯುತನಾಗಿರುತ್ತೇನೆ ಎಂದು ಯೋಚಿಸುವ ಬದಲು ನೀವು ಈ ಸಂಘರ್ಷವನ್ನು ಪರಿಹರಿಸುವ ಸಾಮರ್ಥ್ಯವನ್ನು ನೀವು ಹೊಂದಿರಬೇಕು ಎಂದು ಯೋಚಿಸಬೇಕು ಆಗ ಮಾತ್ರ ನೀವು ಶಾಂತಿಯುತವಾಗಿರುತ್ತೀರಿ ಮತ್ತು ಅದನ್ನು ಮಾಡುವಾಗ ಕಾರ್ಪೊರೇಟ್ ರೀತಿಯ ವಿಧಾನಕ್ಕಿಂತ ಭಿನ್ನವಾಗಿ ನಾನು ನೀಡಿರುವ ಸಲಹೆ ಏನೆಂದರೆ ಯಾವಾಗಲೂ ಗೆಲುವು ಗೆಲುವಿನ ವಿಧಾನವನ್ನು ಗುರಿಯಾಗಿರಿಸಿಕೊಳ್ಳಿ ಎಂಬುದಾಗಿದೆ ಈಗ ಗೆಲುವು ಗೆಲುವಿನ ವಿಧಾನವನ್ನು ಗುರಿಯಾಗಿಸಲು ನಾನು ನಿಮಗೆ ಎರಡೂ ಬದಿಗಳನ್ನು ನೋಡಲು ಪ್ರಯತ್ನಿಸಿ ಎಂದು ಹೇಳಿದ್ದೇನೆ ಯಾವುದೇ ಸಂಘರ್ಷದಲ್ಲಿ ಎರಡು ಬದಿಗಳಿರುತ್ತವೆ ಮತ್ತು ಮೂರನೇ ಬದಿ ಕೂಡ ಇರುತ್ತದೆ ಮತ್ತು ಕೆಲವೊಮ್ಮೆ ಮೂರಕ್ಕಿಂತ ಹೆಚ್ಚು ಬದಿಗಳಿರುತ್ತವೆ ಈಗ ನೀವು ಸಂಘರ್ಷದ ಚೌಕಟ್ಟಿನ ಹೊರಗೆ ನೋಡಬೇಕು ಅಂದರೆ ಸಂಘರ್ಷಗಳಲ್ಲಿ ತೊಡಗಿರುವವರಿಗೆ ನೋಡಲು ಸಾಧ್ಯವಾಗದನ್ನು ನೀವು ನೋಡಬೇಕು ಮತ್ತು ಅದೇ ಸಮಯದಲ್ಲಿ ನೀವು ಯಾವಾಗಲೂ ಸಾಧ್ಯವಿರುವ ಮೂರನೇ ಆಯ್ಕೆಗೆ ಆಕಸ್ಮಿಕತೆಯನ್ನು ನೀಡಬೇಕು ನಾನು ನಿಮ್ಮೊಂದಿಗೆ ಸಾಮಾನ್ಯವಾಗಿ ಸಂಘರ್ಷ ಪರಿಹಾರ ಕೌಶಲ್ಯಗಳು ಮತ್ತು ನೀವು ಮಾಡುವ ಪ್ರಕ್ರಿಯೆಯ ಬಗ್ಗೆಯೂ ಮಾತನಾಡಿದ್ದೇನೆ ಹಾಗು ನೀವು ಯಾವುದೇ ಸಂಘರ್ಷಗಳನ್ನು ಪರಿಹರಿಸಲು ಬಯಸಿದರೆ ಬಳಸುವಂತ ಕೌಶಲ್ಯಗಳ ಬಗ್ಗೆಯೂ ಮಾತನಾಡಿದ್ದೇನೆ ಆ ಸಂದರ್ಭದಲ್ಲಿ ಮತ್ತೊಮ್ಮೆ ನಾನು ನಿಮಗೆ ಎರಡು ಸಂಘರ್ಷದ ಸಂದರ್ಭಗಳನ್ನು ನೀಡಿದ್ದೇನೆ ಎರಡು ಸಣ್ಣ ಉಪಾಖ್ಯಾನಗಳು ಒಂದು ಸಂಘರ್ಷ ಅದು ಗಂಡ ಮತ್ತು ಹೆಂಡತಿಯ ನಡುವೆ ನಡೆಯಿತು ಇನ್ನೊಂದು ತಂದೆ ಮತ್ತು ಮಗನ ನಡುವೆ ನಡೆಯಿತು ಸಂಘರ್ಷಗಳನ್ನು ಪರಿಹರಿಸಲು ನಾನು ಹೇಳಿದ ಕೆಲವು ಅಂಶಗಳನ್ನು ನೀವು ನೆನಪಿಟ್ಟು ಕೊಂಡಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ನೀವು ಅನುಕೂಲಕರ ವಾತಾವರಣವನ್ನು ಆಯ್ಕೆ ಮಾಡಲು ಬಯಸುತ್ತೀರಿ ನೀವು ಬುದ್ದಿಮತ್ತೆ ಮಾಡಲು ಪ್ರಯತ್ನಿಸಬೇಕು ನೀವು ವಾಸ್ತವವಾಗಿ ಈ ವಿಷಯವನ್ನು ವಿಂಗಡಿಸಲು ಪ್ರಯತ್ನಿಸುವ ಮೊದಲು ಸತ್ಯಗಳನ್ನು ಪಡೆಯಿರಿ ನೀವು ಸಕ್ರಿಯವಾಗಿ ಆಲಿಸಬೇಕು ನೀವು ಸಮಸ್ಯೆಯ ಮೇಲೆ ಗಮನ ಹರಿಸಬೇಕೇ ಹೊರತು ವ್ಯಕ್ತಿಯ ಮೇಲೆ ಅಲ್ಲ ನೀವು ಕೋಪವನ್ನು ಶಮನಗೊಳಿಸಲು ನಿಯಂತ್ರಿಸಲು ಪ್ರಯತ್ನಿಸಬೇಕು ಅವರು ಕೋಪಗೊಂಡಿದ್ದರೆ ಮೊದಲು ನೀವು ಅವರನ್ನು ತಂಪಾಗಿಸಲು ಪ್ರಯತ್ನಿಸಬೇಕು ನಂತರ ಅವರೊಂದಿಗೆ ಮಾತುಕತೆ ಆರಂಭಿಸಿ ನೀವು ಸಂವಹನ ನಿರ್ಬಂಧಕಗಳನ್ನು ತಪ್ಪಿಸಬೇಕು ನೀವು ನಿಮ್ಮ ಪರಾನುಭೂತಿ ಕೌಶಲ್ಯಗಳನ್ನು ಬಳಸಬೇಕು ನೀವು ಸಂಘರ್ಷದ ಭಾಗವಾಗಿದ್ದರೆ ನೀವು ಇನ್ನೊಬ್ಬ ವ್ಯಕ್ತಿಯೊಂದಿಗೆ ಪರಾನುಭೂತಿ ಹೊಂದಿರಬೇಕು ಮತ್ತು ನಂತರ ನೀವು ಅರಿವಿನ ಪುನರ್ರಚನೆಗೆ ಹೋಗಬೇಕು ನೀವು ತಾರ್ಕಿಕ ಮತ್ತು ಗ್ರಹಿಕೆಯ ರೀತಿಯಲ್ಲಿ ಇಡೀ ವಿಷಯವನ್ನು ಪುನರ್ರಚಿಸಲು ಪ್ರಯತ್ನಿಸಬೇಕು ಗ್ರಹಿಕೆಯ ದೋಷಗಳು ಉಂಟಾಗುತ್ತವೆ ಎಂಬ ಅಂಶಕ್ಕೆ ಆಕಸ್ಮಿಕತೆಯನ್ನು ನೀಡುವುದರ ಮುಖಾಂತರ ಗ್ರಹಿಕೆಯ ವಿಷಯವನ್ನು ಹೇಗೆ ಪುನರ್ರಚಿಸಬಹುದು ಎಂಬುದನ್ನು ನೀವು ಸಂಬಂಧಿಸಿದ ವ್ಯಕ್ತಿಗೆ ಸೂಚಿಸಿ ಅವರು ವಾಸ್ತವವನ್ನು ನೋಡಲು ಪ್ರಯತ್ನಿಸುವ ರೀತಿಯಲ್ಲಿ ಅವರು ಸತ್ಯವನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತಾರೆ ತದನಂತರ ನೀವು ಅವರೊಂದಿಗೆ ಫಲಿತಾಂಶಗಳ ಬಗ್ಗೆ ಮಾತುಕತೆ ಮಾಡಬೇಕು ಮತ್ತು ನಂತರ ನೀವು ಪರಿಹಾರವನ್ನು ಆಯ್ಕೆ ಮಾಡಿ ಅದು ಎಲ್ಲರಿಗೂ ಅನುಕೂಲಕರವಾಗಿರುವಂತದ್ದು ಆಗಿರಬೇಕು ಈಗ ನಾನು ನಿಮಗೆ ಎರಡು ಸನ್ನಿವೇಶಗಳನ್ನು ನೀಡಿದ್ದೇನೆ ಮೊದಲನೆಯದು ಗಂಡ ಮತ್ತು ಹೆಂಡತಿಯ ನಡುವಿನದ್ದು ಮತ್ತೆ ಎರಡೂ ಇಬ್ಬರು ವ್ಯಕ್ತಿಗಳ ನಡುವಿನ ಪರಸ್ಪರ ಸಂಘರ್ಷಗಳಿಗೆ ಇವು ಉದಾಹರಣೆಗಳಾಗಿವೆ ಈ ಎರಡೂ ಸಂದರ್ಭಗಳಲ್ಲಿ ನಾವು ಅವುಗಳನ್ನು ಭಾವನಾತ್ಮಕ ಸಂಘರ್ಷಗಳು ಎಂದು ಕರೆಯುತ್ತೇವೆ ಅಂದರೆ ಭಾವನಾತ್ಮಕ ಸಂಘರ್ಷಗಳು ತುಂಬಾ ಅಪಾಯಕಾರಿ ಮತ್ತು ನಂತರ ನಿಭಾಯಿಸಲು ತುಂಬಾ ಅಪಾಯಕಾರಿ ಆದರೆ ನೀವು ಸರಿಯಾಗಿ ವ್ಯವಹರಿಸದಿದ್ದರೆ ಅವು ಟೈಮ್ ಬಾಂಬ್ ನಂತೆ ಸ್ಫೋಟಗೊಳ್ಳಬಹುದು ಮತ್ತು ನಂತರ ಸಂಬಂಧಕ್ಕೆ ಸಂಪೂರ್ಣ ಹಾನಿಯನ್ನುಂಟು ಮಾಡಬಹುದು ಎಷ್ಟರಮಟ್ಟಿಗೆಂದರೆ ಅದರ ನಂತರ ನೀವು ಅದನ್ನು ಬೆಸೆಯಲೂ ಸಾಧ್ಯವಾಗುವುದಿಲ್ಲ ಈಗ ನಾನು ನೀಡಿದ ಎರಡೂ ಪ್ರಕರಣಗಳಲ್ಲಿ ಮೊದಲನೆಯದು ಗಂಡ ಮತ್ತು ಹೆಂಡತಿಯ ನಡುವಿನದ್ದು ಅವರು ತುಂಬಾ ಪ್ರೀತಿಯ ದಂಪತಿಗಳು ಎಂದು ನಿಮಗೆ ತಿಳಿದಿದೆ ಮತ್ತು ನಂತರ ಸಂಘರ್ಷ ಪ್ರಾರಂಭವಾಗಿದೆ ಸಂಘರ್ಷಗಳನ್ನು ನೀವು ಹೇಗೆ ನಿಭಾಯಿಸುವಿರಿ ಇದನ್ನು ನೋಡಿ ನಂತರ ಕೆಲವು ಸಲಹೆಗಳು ಕೆಲವು ಪರಿಹಾರಗಳೊಂದಿಗೆ ಸೂಚಿಸಲು ನಾನು ನಿಮಗೆ ಹೇಳಿದ್ದೆ ನೀವು ಅದನ್ನು ವಿಶ್ಲೇಷಿಸಲು ಪ್ರಯತ್ನಿಸಿದ್ದೀರಾ ಮತ್ತು ನಂತರ ನಾನು ನಿಮಗೆ ಹೇಳಿದ ಸಲಹೆಗಳನ್ನು ಪ್ರಕ್ರಿಯೆಯನ್ನು ಬಳಸಲು ಪ್ರಯತ್ನಿಸಿದ್ದೀರಾ ತದನಂತರ ಈ ದಂಪತಿಗಳು ವಿಚ್ಛೇದನ ಪಡೆಯುವುದನ್ನು ನೀವು ಹೇಗೆ ತಡೆಯುತ್ತೀರಿ ನೀವು ಅದರ ಬಗ್ಗೆ ಯೋಚಿಸಿದ್ದೀರಾ ಈಗ ನಾನು ಮಾಡಬೇಕಾಗಿದ್ದರೆ ನಾನು ಈ ರೀತಿ ಪ್ರಾರಂಭಿಸುತ್ತಿದ್ದೆ ಆದರೆ ನನ್ನ ಹಂತ ಹಂತದ ವಿಧಾನವನ್ನು ನಿಮಗೆ ಹೇಳುವ ಮೊದಲು ನಾನು ಸಂಘರ್ಷವನ್ನು ಪರಿಹರಿಸುವ ಪ್ರಕ್ರಿಯೆ ಪ್ರಾರಂಭಿಸುತ್ತಿದ್ದೆ ನೀವು ನಿಮ್ಮ ಮನಸ್ಸಿನಲ್ಲಿ ಒಂದು ಆಸಕ್ತಿದಾಯಕ ಮತ್ತು ಪ್ರಮುಖವಾದ ಬರ್ಟ್ರಾಂಡ್ ರಸ್ಸೆಲ್ ಚರ್ಚಿಸಿದ ಕಲ್ಪನೆ ನೆನಪಿಟ್ಟುಕೊಳ್ಳಬೇಕು ಇದು ಸಂಘರ್ಷ ಪರಿಹಾರದ ಬಗೆಗಿನ ಪ್ರಬಂಧವಲ್ಲದಿದ್ದರೂ ಅವರು ನಮ್ಮೊಂದಿಗೆ ಹಂಚಿಕೊಳ್ಳುವ ಒಂದು ಕುತೂಹಲಕಾರಿ ದಂತಕಥೆ ಇದೆ ಅದು ನಿಜವಾಗಿಯೂ ನಮಗೆ ನೀವು ಯಾವುದೇ ಸಂಘರ್ಷಗಳನ್ನು ಹೇಗೆ ಗುರುತಿಸಬಹುದು ಮತ್ತು ನಂತರ ಅದನ್ನು ಸುಲಭವಾಗಿ ಪರಿಹರಿಸಬಹುದು ಎಂದು ಹೇಳುತ್ತದೆ ಬರ್ಟ್ರಾಂಡ್ ರಸ್ಸೆಲ್ ಕುತೂಹಲಕಾರಿಯಾಗಿ ನಿಮಗೆ ತಿಳಿದಿದ್ದರೆ ಆತ ಒಬ್ಬ ಪ್ರಸಿದ್ಧ ತತ್ವಜ್ಞಾನಿ ಗಣಿತಶಾಸ್ತ್ರಜ್ಞ ಅವರು ಶಾಂತಿಗಾಗಿ ಹೋರಾಡಿದರು ಆದರೆ ಅವರು ಮೂರು ಬಾರಿ ವಿವಾಹವಾದರು ಮತ್ತು ನಂತರ ಅವರು ಮೂರು ಬಾರಿ ವಿಚ್ಛೇದನ ಪಡೆದರು ಮತ್ತು ನಾಲ್ಕನೇ ಬಾರಿಗೆ ಅವರು ಮದುವೆಯಾದಾಗ ಅವರು ಈ ಪ್ರಸಿದ್ಧ ಪುಸ್ತಕವಾದ ಮ್ಯಾರೇಜ್ ಅಂಡ್ ಮೋರಲ್ಸ್ ಅನ್ನು ಸಹ ಬರೆದರು ಮತ್ತು ಪ್ರಾಸಂಗಿಕವಾಗಿ ಅವರು ಸಾಹಿತ್ಯಕ್ಕಾಗಿ ನೊಬೆಲ್ ಪ್ರಶಸ್ತಿಯನ್ನು ಗೆದ್ದರು ಈಗ ಅಂತಹ ಕ್ರಿಯಾತ್ಮಕ ವ್ಯಕ್ತಿತ್ವವು ಅನೇಕ ಸಂಘರ್ಷಗಳಿಗೆ ಒಳಗಾಗಿದೆ ಮತ್ತು ನಂತರ ಜ್ಞಾನ ಮತ್ತು ಬುದ್ಧಿವಂತಿಕೆಯಿಂದ ತುಂಬಿದೆ ಮತ್ತು ಜ್ಞಾನ ಮತ್ತು ಬುದ್ಧಿವಂತಿಕೆ ಎಂಬ ಸಂಪೂರ್ಣ ಪ್ರಬಂಧವನ್ನು ಅಂದರೆ ಸಂಘರ್ಷಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ನಿಮ್ಮ ಮೃದು ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಲು ನೀವು ಬಯಸಿದರೆ ಓದುವುದು ಯೋಗ್ಯವಾಗಿದೆ ಆದರೆ ಈ ಹಂತದಲ್ಲಿ ನಾನು ಅವರು ಮಾತನಾಡುವ 1 ಭಾಗ 1 ಸಂಚಿಕೆ 1 ದಂತಕಥೆಯ ಮೇಲೆ ಮಾತ್ರ ಗಮನ ಹರಿಸುತ್ತೇನೆ ಆದ್ದರಿಂದ ನಾನು ಅದನ್ನು ನಿಮಗಾಗಿ ಸಂಕ್ಷಿಪ್ತವಾಗಿ ವಿವರಿಸುತ್ತೇನೆ ಮತ್ತು ನಂತರ ನೀವು ಅದೇ ವಿಷಯವನ್ನು ನಾನು ಚರ್ಚಿಸಿದ ಎರಡು ಪ್ರಕರಣಗಳಿಗೆ ಅಥವಾ ಬದುಕಿನಲ್ಲಿ ನೀವು ನೋಡುವಂತಹ ಯಾವುದೇ ಪ್ರಕರಣಗಳಿಗೆ ಅನ್ವಯಿಸಬೇಕೆಂದು ನಾನು ಬಯಸುತ್ತೇನೆ ಇದನ್ನು ನೋಡಿಃ ಅವನು ಹೇಳೋದು ಇಬ್ಬರು ವ್ಯಕ್ತಿಗಳ ಪ್ರಕರಣವನ್ನು ಪರಿಗಣಿಸಿ ಆದ್ದರಿಂದ ಅವರು ಅವರನ್ನು ಹೆಸರಿಸಲು ಬಯಸುವುದಿಲ್ಲ ಅವರನ್ನು ಮಿಸ್ಟರ್ ಎ ಮತ್ತು ಮಿಸ್ಟರ್ ಬಿ ಎಂದು ಹೇಳುತ್ತಾರೆ ಒಬ್ಬರನ್ನೊಬ್ಬರು ದ್ವೇಷಿಸುವ ಪರಸ್ಪರ ದ್ವೇಷವು ಪರಸ್ಪರ ವಿನಾಶ ತರುತ್ತದೆ ನೀವು ಮಿಸ್ಟರ್ ಎ ಬಳಿ ಹೋಗಿ ನೀವು ಮಿಸ್ಟರ್ ಬಿ ಅವರನ್ನು ಏಕೆ ದ್ವೇಷಿಸುತ್ತೀರಿ ಎಂದು ಹೇಳುತ್ತೀರಿ ಎಂದು ಭಾವಿಸೋಣ ಅವನು ನಿಮಗೆ ಭಯಂಕರವಾದ ಮಿಸ್ಟರ್ ಬಿ ಅವರ ದುರ್ಗುಣಗಳ ಪಟ್ಟಿಯನ್ನು ನೀಡುತ್ತಾನೆ ಎಂಬುದರಲ್ಲಿ ಸಂದೇಹವಿಲ್ಲ ಆದ್ದರಿಂದ ಮಿಸ್ಟರ್ ಬಿ ಬಗ್ಗೆ ಮಿಸ್ಟರ್ ಎ ಎಲ್ಲಾ ಕೆಟ್ಟ ವಿಷಯಗಳ ಪಟ್ಟಿಯನ್ನು ನಿಮಗೆ ನೀಡುತ್ತಾನೆ ಈಗ ಇದು ಭಾಗಶಃ ನಿಜ ಆದರೆ ಭಾಗಶಃ ಸುಳ್ಳು ಎಂದು ರಸೆಲ್ ಹೇಳುತ್ತಾರೆ ನಿಮಗೆ ಇದು ತಿಳಿದಿರಬಹುದು ಏಕೆಂದರೆ ಮಿಸ್ಟರ್ ಬಿ ಯಾವಾಗಲೂ ಇತರರ ತಪ್ಪುಗಳನ್ನು ನೋಡಲು ಪ್ರಯತ್ನಿಸುತ್ತಾನೆ ಮತ್ತು ಅವುಗಳನ್ನು ಉತ್ಪ್ರೇಕ್ಷಿಸಲು ಒಲವು ತೋರುತ್ತಾನೆ ನಮ್ಮ ಸ್ವಂತ ತಪ್ಪುಗಳನ್ನು ನೋಡದೆ ಅವರು ಹೇಳೋದೇನೆಂದರೆ ಈಗ ನೀವು ಮಿಸ್ಟರ್ ಬಿ ಬಳಿ ಹೋಗುತ್ತೀರಿ ಎಂದು ಭಾವಿಸೋಣ ಅವರು ನಿಮಗೆ ಸತ್ಯ ಮತ್ತು ಸುಳ್ಳಿನ ಸಮಾನ ಮಿಶ್ರಣವನ್ನು ಹೊಂದಿರುವ ಮಿಸ್ಟರ್ ಎ ಅವರ ದುರ್ಗುಣಗಳ ನಿಖರವಾದ ಹೋಲಿಕೆಯ ಪಟ್ಟಿಯನ್ನು ನೀಡುತ್ತಾರೆ ಆದ್ದರಿಂದ ನೀವು ಎರಡು ಪಟ್ಟಿಗಳನ್ನು ಸಂಗ್ರಹಿಸಿದ್ದೀರಿ ಒಂದು ಎ ಯಿಂದ ಒಂದು ಬಿ ಯಿಂದ ಆದರೆ ಎರಡೂ ಸಂಪೂರ್ಣವಾಗಿ ನಿಜವಲ್ಲ ಆದರೆ ಅದು ಸಂಪೂರ್ಣವಾಗಿ ಇತರ ವ್ಯಕ್ತಿಗಳ ದುರ್ಗುಣಗಳ ಬಗ್ಗೆ ಮಾತನಾಡುತ್ತಿವೆ ನೀವು ಈಗ ಮಿಸ್ಟರ್ ಎ ಅವರ ಬಳಿಗೆ ಹಿಂತಿರುಗಿ ಬಂದು ಇದನ್ನು ತಿಳಿದು ನಿಮಗೆ ಆಶ್ಚರ್ಯವಾಗುತ್ತದೆ ಅದೆಂದರೆ ಮಿಸ್ಟರ್ ಬಿ ನಿಮ್ಮ ಬಗ್ಗೆ ನೀವು ಹೇಳುವಂತೆಯೇ ಅದೇ ವಿಷಯಗಳನ್ನು ಹೇಳುತ್ತಾರೆ ಮತ್ತು ನೀವು ಮಿಸ್ಟರ್ ಬಿ ಮತ್ತು ಅವರ ಬಳಿಗೆ ಹೋಗಿ ಇದೇ ರೀತಿ ಹೇಳುತ್ತೀರಿ ಎಂದು ಭಾವಿಸೋಣ ಮೊದಲ ಪರಿಣಾಮವೆಂದರೆ ಅವರು ಆರಂಭದಲ್ಲಿ ಅನುಭವಿಸುವ ಪರಸ್ಪರ ದ್ವೇಷವನ್ನು ಹೆಚ್ಚಿಸುವುದು ಎಂಬುದರಲ್ಲಿ ಸಂದೇಹವಿಲ್ಲ ಓಹ್ ಅವನು ನನ್ನ ಬಗ್ಗೆ ಅನೇಕ ಕೆಟ್ಟ ವಿಷಯಗಳನ್ನು ಹೇಳುತ್ತಿದ್ದಾನೆ ಆದ್ದರಿಂದ ದ್ವೇಷ ಹೆಚ್ಚಾಗುತ್ತದೆ ಏಕೆಂದರೆ ಪ್ರತಿಯೊಬ್ಬರೂ ಇತರರ ಅನ್ಯಾಯದಿಂದ ತುಂಬಾ ಭಯಭೀತರಾಗುತ್ತಾರೆ ಅವನು ನನ್ನ ಬಗ್ಗೆ ಹೀಗೆ ಹೇಳಲು ಹೇಗೆ ಸಾಧ್ಯ ನಾನು ಅಂತಹವನಲ್ಲ ಅವನು ಅಂತಹವನು ಇದು ಆರಂಭಿಕ ಪ್ರತಿಕ್ರಿಯೆಯಾಗಿದೆ ಆದರೆ ಬಹುಶಃ ನಿಮಗೆ ಸಾಕಷ್ಟು ತಾಳ್ಮೆ ಮತ್ತು ಸಾಕಷ್ಟು ಮನವೊಲಿಸುವ ಸಾಮರ್ಥ್ಯವಿದ್ದರೆ ನೀವು ಮಾನವನ ದುಷ್ಟತನ ಮತ್ತು ವೈರತ್ವದಲ್ಲಿ ಸಾಮಾನ್ಯ ಪಾಲು ಮಾತ್ರ ಇನ್ನೊಬ್ಬರಿಗೆ ಇದೆ ಎಂದು ಒಬ್ಬರಿಗೊಬ್ಬರು ಮನವರಿಕೆ ಮಾಡುವಲ್ಲಿ ಯಶಸ್ವಿಯಾಗಬಹುದು ಅಂದರೆ ಎಲ್ಲಾ ಮನುಷ್ಯರಿಗೂ ಈ ಒಳ್ಳೆಯ ಮತ್ತು ಕೆಟ್ಟ ಗುಣಗಳಿವೆ ದುರ್ಗುಣಗಳು ಮತ್ತು ನಂತರ ಸದ್ಗುಣಗಳು ಯಾವುದೇ ಮನುಷ್ಯನಿಗೆ ಈ ರೀತಿಯ ಮಿತಿಗಳು ಇರುವುದು ಸಹಜ ಎಂದು ನೀವು ಅವರಿಗೆ ಹೇಳಿದರೆ ನೀವು ಉತ್ಪ್ರೇಕ್ಷಿಸುತ್ತಿದ್ದೀರಲ್ಲ ಆದ್ದರಿಂದ ಇನ್ನೊಬ್ಬ ವ್ಯಕ್ತಿಗೆ ಅದನ್ನು ಅರಿತುಕೊಳ್ಳಲು ಸಾಧ್ಯವಿದೆ ಅದೇನೆಂದರೆ ಆ ದ್ವೇಷವು ಇಬ್ಬರಿಗೂ ತುಂಬಾ ಹಾನಿಕಾರಕವಾಗಲಿದೆ ಮತ್ತು ನಂತರ ನೀವು ಸಂಬಂಧದಲ್ಲಿ ಸಾಮರಸ್ಯವನ್ನು ತರಲು ಸಾಧ್ಯವಾಗುತ್ತದೆ ಸಂಘರ್ಷ ಪರಿಹಾರದ ಬಗ್ಗೆ ಅವರು ನೀಡುವ ಒಂದು ಆಸಕ್ತಿದಾಯಕ ಸಲಹೆಯಿದೆ ನಾನು ಹೇಳಿದಂತೆ ಅವರು ಅದರ ಬಗ್ಗೆ ನೇರವಾಗಿ ಮಾತನಾಡುವುದಿಲ್ಲ ಮತ್ತು ನೀವು ಇದನ್ನು ಮಾಡಲು ಸಾಧ್ಯವಾದರೆ ನೀವು ನಿಮ್ಮಲ್ಲಿ ಮತ್ತು ಆ ಜನರಲ್ಲಿ ಸ್ವಲ್ಪ ಬುದ್ಧಿವಂತಿಕೆಯನ್ನು ತುಂಬಿರುತ್ತೀರಿ ಎಂದು ಅವರು ಹೇಳುತ್ತಾರೆ ನೆನಪಿಡಿ ಪ್ರತಿ ಸಂಘರ್ಷ ಪರಿಹಾರದ ಕೊನೆಯಲ್ಲಿ ನೀವು ಬುದ್ಧಿವಂತರಾಗುತ್ತೀರಿ ಮತ್ತು ಸಂತೋಷವಾಗಿರುತ್ತೀರಿ ಈಗ ನಾನು ಚರ್ಚಿಸಿದ ಮೊದಲ ಸಂಘರ್ಷಕ್ಕೆ ಹಿಂತಿರುಗಿ ಅದನ್ನು ಪರಿಹರಿಸಲು ನಾನು ನೀಡಿರುವ ಸಲಹೆ ಎಂದರೆ ಯಾವುದೇ ಸಂಘರ್ಷಕ್ಕೆ ಸಾಧ್ಯವಾದಷ್ಟು ಮಟ್ಟಿಗೆ ಅನುಕೂಲಕರ ವಾತಾವರಣವನ್ನು ಆಯ್ಕೆ ಮಾಡಲು ಪ್ರಯತ್ನಿಸಿ ಅವರು ಹೋರಾಡುತ್ತಿರುವ ಸ್ಥಳದ ಬದಲು ಅವರನ್ನು ಎಲ್ಲೋ ಹೊರಗೆ ಕರೆದೊಯ್ಯಲು ಪ್ರಯತ್ನಿಸಿ ಈ ಸಂದರ್ಭದಲ್ಲಿ ನೀವು ಶಿಲ್ಪಾ ಮತ್ತು ಕಿಶೋರ್ ಅವರ ನೆರೆಹೊರೆಯವರಾಗಿರುವುದರಿಂದ ನೀವು ಅವರನ್ನು ನಿಮ್ಮ ಮನೆಗೆ ವಾರಾಂತ್ಯದಲ್ಲಿ ಆಹ್ವಾನಿಸುತ್ತೀರಿ ಅವರು ವಿಶ್ರಾಂತಿ ಪಡೆಯುವ ಸಮಯದಲ್ಲಿ ಆಗಿರಬಹುದು ಅಥವಾ ನೀವು ಹುಟ್ಟುಹಬ್ಬದ ಸಂತೋಷಕೂಟವನ್ನು ಸಹ ಏರ್ಪಡಿಸಿ ಮತ್ತು ನಂತರ ಅವರನ್ನು ವಿಶೇಷವಾಗಿ ಆಹ್ವಾನಿಸಿ ಅಥವಾ ಅವರು ಪಿಕ್ನಿಕ್ ಗೆ ಹೋಗುವುದನ್ನು ಇಷ್ಟಪಡುತ್ತಾರೆ ಎಂದು ನಿಮಗೆ ತಿಳಿದಿದ್ದರೆ ಮತ್ತು ಅಲ್ಲಿ ಶಿಲ್ಪಾ ಹೋಗಲು ಬಯಸುವ ನೆಚ್ಚಿನ ಸ್ಥಳವಿದ್ದು ಮತ್ತು ನಂತರ ಕಿಶೋರ್ ಅವಳನ್ನು ಬಹಳ ಸಮಯದಿಂದ ಕರೆದೊಯ್ಯುತ್ತಿಲ್ಲ ಆದ್ದರಿಂದ ನೀವು ಅದನ್ನು ವ್ಯವಸ್ಥೆ ಮಾಡಿ ಆಕೆಯನ್ನು ನಿಮ್ಮೊಂದಿಗೆ ಕರೆದೊಯ್ಯುವಂತೆ ಕಿಶೋರ್ ಅವರನ್ನು ಮನವೊಲಿಸಿ ನಂತರ ನೀವು ಅಲ್ಲಿಗೆ ಹೋಗಿ ಅಥವಾ ನೀವು ಅವರನ್ನು ನೆಚ್ಚಿನ ರೆಸ್ಟೋರೆಂಟ್ಗೆ ಕರೆದೊಯ್ಯುತ್ತೀರಿ ಅಲ್ಲಿ ಅವರು ಉತ್ತಮ ಆಹಾರವನ್ನು ತಿನ್ನಲು ಬಯಸುತ್ತಾರೆ ಈಗ ಅಂತಹ ಚರ್ಚೆಗೆ ಅನುಕೂಲಕರವಾದ ವಾತಾವರಣವನ್ನು ಆಯ್ಕೆ ಮಾಡಿ ಈಗ ನೀವು ಅವರನ್ನು ಅಲ್ಲಿಗೆ ಕರೆದೊಯ್ದಾಗ ನೀವು ಅವರ ಕೋಪವನ್ನು ಶಮನಗೊಳಿಸಬೇಕು ಅಥವಾ ಪರಸ್ಪರ ಮಾತನಾಡಲು ಪ್ರಾರಂಭಿಸಿದಾಗ ಕಡಿಮೆ ಮಾಡಬೇಕು ಕೆಲವೊಮ್ಮೆ ಪರಸ್ಪರ ದೂಷಿಸುವ ಸಾಧ್ಯತೆಯಿದೆ ಮತ್ತು ಅವರ ಕೋಪವ ಸ್ಫೋಟಗೊಳ್ಳುವ ಸಾಧ್ಯತೆಯಿರುತ್ತದೆ ನೀವು ಇದನ್ನು ನಿವಾರಿಸಬೇಕು ನಿಮಗೆ ಇದು ಹೇಗೆ ಸಾಧ್ಯವಾಯಿತು ನಾವು ಅವರನ್ನು ಆಟವಾಡುವಂತೆ ಮಾಡಬಹುದು ವಾಸ್ತವವಾಗಿ ಸಂಘರ್ಷ ಪರಿಹಾರದ ಆಟಗಳ ಬಗ್ಗೆ ಪುಸ್ತಕಗಳಿವೆ 100 200 ಆಟಗಳು ಆದರೆ ನಂತರ 2 ಪಾಲುದಾರರು ಅಥವಾ 2 ವ್ಯಕ್ತಿಗಳ ನಡುವೆ 2 ಪ್ರೀತಿಯ ದಂಪತಿಗಳು ಆದ್ದರಿಂದ ನೀವು ಏನು ಮಾಡಬಹುದು ಅವರು ಸತ್ಯ ಅಥವಾ ಧೈರ್ಯದಂತಹ ಸರಳ ಆಟವನ್ನು ಆಡುವಂತೆ ಮಾಡಬಹುದು ಆದ್ದರಿಂದ ನೀವು ಡೈಸ್ ಅಥವಾ ಏನನ್ನಾದರೂ ಹೊಂದಿರಬಹುದು ಮತ್ತು ನಂತರ ಪ್ರತಿ ಬಾರಿಯೂ ಯಾರಿಗಾದರೂ ಅವಕಾಶ ಬರುತ್ತದೆ ವ್ಯಕ್ತಿಯು ಸತ್ಯವನ್ನು ಮಾತನಾಡಬೇಕು ಅಥವಾ ಇತರ ಪಾಲುದಾರರು ಏನು ಹೇಳುತ್ತಾರೋ ಅದನ್ನು ಮಾಡಲು ಧೈರ್ಯ ಮಾಡಬೇಕು ಈಗ ಈ ಸಂದರ್ಭದಲ್ಲಿ ವಾಸ್ತವವಾಗಿ ಅವರು ಯಾವಾಗ ಬೇಕಾದರೂ ಪರಸ್ಪರ ಸತ್ಯವನ್ನು ಹೊರತೆಗೆಯಲು ಅವರ ಸರದಿ ಬಂದಾಗ ಸಾಧ್ಯವಾಗುತ್ತದೆ ನಾವು ಅವರಿಗೆ ತಂಡ ಕಾರ್ಯವನ್ನು ಸಹ ನೀಡಬಹುದು ಉದಾಹರಣೆಗೆ ನಿಮ್ಮೊಂದಿಗೆ ಟೆನಿಸ್ನಲ್ಲಿ ಡಬಲ್ಸ್ ಆಡಲು ಬೇರೊಬ್ಬರನ್ನು ಕರೆಯಬಹುದು ನಂತರ ನೀವು ಅವರನ್ನು ತಂಡದ ಪಾಲುದಾರರಾಗಿಸಬಹುದು ಈಗ ಇದು ಅವರಿಗೆ ಮತ್ತೆ ಸಹಕರಿಸಲು ಮತ್ತು ಸಮನ್ವಯಗೊಳಿಸಲು ಸಹಾಯ ಮಾಡುತ್ತದೆ ಇದರಿಂದಾಗಿ ಒಂದು ಭಾವನೆ ಇರುತ್ತದೆ ಅದೆಂದರೆ ಅವರು ಗೆಲ್ಲಲು ಪ್ರಯತ್ನಿಸಬೇಕು ಎಂಬುದು ಆದ್ದರಿಂದ ಇದು ನೀವು ಮಾಡಬಹುದಾದ ಮತ್ತೊಂದು ವಿಷಯವಾಗಿದೆ ಬುದ್ದಿಮತ್ತೆ ಕೆಲಸ ಕೈಗೂಡದಿರಬಹುದು ಯಾವಾಗ ಎಂದರೆ ಅವರು ಒಂದು ಗುಂಪಿನಲ್ಲಿ ಸೇರಲು ಮತ್ತು ನಂತರ ಅದರ ಬಗ್ಗೆ ಪರಸ್ಪರ ಮಾತನಾಡದಿರಬಹುದು ಆದರೆ ನಂತರ ನೀವು ರಸ್ಸೆಲ್ ಸೂಚಿಸಿದ ವಿಧಾನವನ್ನು ಬಳಸಿಕೊಂಡು ಸತ್ಯಗಳನ್ನು ಪಡೆಯಬಹುದು ನೀವು ಕೆಲವರನ್ನು ವಸ್ತುಗಳ ಪಟ್ಟಿಯನ್ನು ಮಾಡಲು ಕೇಳಬಹುದು ಈಗ ಈ ಸಂದರ್ಭದಲ್ಲಿ ಅವರು ಪರಸ್ಪರ ದ್ವೇಷಿಸುವ ವಿಷಯಗಳು ಮಾತ್ರವಲ್ಲ ನೀವು ಅವರನ್ನು ಪರಸ್ಪರ ಇಷ್ಟಪಡುವ 5 ವಿಷಯಗಳನ್ನು ಮತ್ತು ಅವರು ಇಷ್ಟಪಡದ 5 ವಿಷಯಗಳನ್ನು ಪಟ್ಟಿ ಮಾಡಲು ಕೇಳಬಹುದು ಅವರು ಉಲ್ಲೇಖಿಸುವುದು ಕಡ್ಡಾಯವಾಗಿದೆ ಎಂದು ನೀವು ಹೇಳಬೇಕು ಮತ್ತು ಸಾಧ್ಯವಾದರೆ ಆದ್ಯತೆ ನೀಡುವಂತೆ ನೀವು ಅವರಿಗೆ ಹೇಳಬಹುದು ನಿಮ್ಮ ಗಂಡನಲ್ಲಿ ನಿಮಗೆ ಯಾವುದು ಹೆಚ್ಚು ಇಷ್ಟವಾಗುತ್ತದೆ ಮತ್ತು ಅದೇ ವಿಷಯ ಅವನು ಶಿಲ್ಪಳಲ್ಲಿ ಯಾವುದನ್ನು ಹೆಚ್ಚು ಇಷ್ಟಪಡುತ್ತಾನೆ ಮತ್ತು ಪ್ರತಿಯಾಗಿ ತದನಂತರ ನೀವು ಇಬ್ಬರಿಗೂ ಕೆಲವು ಸಾಮಾನ್ಯ ಪ್ರಶ್ನೆಗಳನ್ನು ಸೇರಿಸಬಹುದು ಉದಾಹರಣೆಗೆ ನೀವು ವಿರೋಧದ ವಿರುದ್ಧ ಏಕೆ ಮದುವೆಯಾದಿರಿ ಪೋಷಕರು ನೀವು ಮದುವೆಯಾಗುವುದನ್ನು ಬಯಸಲಿಲ್ಲ ಆದರೆ ನೀವಿಬ್ಬರೂ ಒಟ್ಟಿಗೆ ವಾಸಿಸಲು ಏಕೆ ನಿರ್ಧರಿಸಿದ್ದೀರಿ ನೀವು ಒಟ್ಟಿಗೆ ಸೇರಲು ಕಾರಣವೇನು ಆದ್ದರಿಂದ ಅವರು ನಿಜವಾಗಿಯೂ ಒಬ್ಬರನ್ನೊಬ್ಬರು ಪ್ರೀತಿಸಿದ ಆ ಅದ್ಭುತ ಕ್ಷಣಗಳನ್ನು ಯೋಚಿಸಲು ಇದು ಅವರಿಗೆ ಸಹಾಯ ಮಾಡುತ್ತದೆ ತದನಂತರ ನೀವು ಉದ್ಯೋಗದಲ್ಲಿನ ಸಮಸ್ಯೆಗಳನ್ನು ಏಕೆ ಹಂಚಿಕೊಳ್ಳುವುದಿಲ್ಲ ಎಂಬಂತಹ ಪ್ರಶ್ನೆಗಳನ್ನು ಸಹ ಕೇಳಿರಿ ವಿಶೇಷವಾಗಿ ಕಿಶೋರ್ಗೆ ಅವನಿಗೆ ಅದನ್ನು ಮಾಡಲು ಏಕೆ ಸಾಧ್ಯವಾಗುತ್ತಿಲ್ಲ ವಿವರಿಸಲು ಅವನು ಏಕೆ ಹಿಂಜರಿಯುತ್ತಿದ್ದಾನೆ ಎಂಬುದನ್ನು ನೀವು ಕಂಡುಕೊಳ್ಳುತ್ತೀರಿ ಕೆಲಸದಲ್ಲಿ ಅವನಿಗೆ ಏನು ಆಗುತ್ತಿದೆ ಅವನು ನೀಡುವ ಉತ್ತರಗಳು ಶಿಲ್ಪಾಗೆ ನಿಜವಾಗಿಯೂ ಬಹಿರಂಗವಾಗುತ್ತವೆ ಏಕೆಂದರೆ ಎರಡೂ ಇವೆ ಒತ್ತಡವಿದೆ ಅಥವಾ ತುಂಬಾ ಕಿರಿಕಿರಿಯುಂಟುಮಾಡುವ ಏನಾದರೂ ಇದೆ ಎಂದು ಅವನು ಹಂಚಿಕೊಳ್ಳಬಾರದು ಎಂದು ಭಾವಿಸುತ್ತಾನೆ ಅದು ಆಕೆಗೆ ತುಂಬಾ ನೋವುಂಟು ಮಾಡಬಹುದು ಎಂದು ಅವನು ಯೋಚಿಸುತ್ತಾನೆ ಬಹುಶಃ ಅವನು ತುಂಬಾ ಕೆಟ್ಟ ಪ್ರದರ್ಶನ ನೀಡಿದ್ದಾನೆ ಬಹುಶಃ ಅವನು ಸ್ವಲ್ಪ ನಷ್ಟವನ್ನು ಅನುಭವಿಸುತ್ತಿದ್ದಾನೆ ಮತ್ತು ನಂತರ ಅವಳು ಅವನ ಮೇಲಿನ ವಿಶ್ವಾಸವನ್ನು ಕಳೆದು ಕೊಳ್ಳಬಾರದೆಂದು ಬಯಸುತ್ತಾನೆ ಮತ್ತು ಇದು ಸ್ವತಃ ಕಿರಿಕಿರಿಯುಂಟುಮಾಡುತ್ತದೆ ಆದರೆ ಅವನು ಅದನ್ನು ಅವಳಿಗೆ ಹೇಳಲು ಬಯಸುವುದಿಲ್ಲ ಈಗ ಶಿಲ್ಪಾಗೆ ನೀವು ಮನೆಯಲ್ಲಿ ಏನು ಮಾಡುತ್ತೀರಿ ಎಂಬಂತಹ ಪ್ರಶ್ನೆಗಳನ್ನು ಕೇಳಬಹುದು ಕಿಶೋರ್ ಅವರ ಸುದೀರ್ಘ ಅನುಪಸ್ಥಿತಿಯಲ್ಲಿ ನೀವು ಹೇಗೆ ಭಾವಿಸುತ್ತೀರಿ ನೀವು ಹೇಗೆ ನಿಭಾಯಿಸುತ್ತೀರಿ ಕೇವಲ ಟಿವಿ ನೋಡಿದರೆ ಸಾಕೆ ಅಥವಾ ನೀವು ಏನನ್ನಾದರೂ ಮಾಡುತ್ತಿದ್ದೀರಾ ನೀವು ಅರೆಕಾಲಿಕ ಉದ್ಯೋಗವನ್ನು ತೆಗೆದುಕೊಳ್ಳುತ್ತಿದ್ದೀರಾ ನೀವು ಕೋರ್ಸ್ ಮಾಡುತ್ತಿದ್ದೀರಾ ನೀವು ಯಾವುದಾದರೂ ಹವ್ಯಾಸದಲ್ಲಿ ಆಸಕ್ತಿ ಹೊಂದಿದ್ದೀರಾ ಆದ್ದರಿಂದ ಕಿಶೋರ್ ಗು ಸಹ ಈ ರೀತಿಯ ಪ್ರಶ್ನೆಗಳಿಗೆ ಆತನ ಅನುಪಸ್ಥಿತಿಯಲ್ಲಿ ಆಕೆ ಏನು ಮಾಡುತ್ತಿದ್ದಾಳೆಂದು ತಿಳಿದಿಲ್ಲದಿರಬಹುದು ಈಗ ರಸ್ಸೆಲ್ ಸೂಚಿಸಿದಂತೆ ನೀವು ಅವರ ಅನುಮತಿಯಿಲ್ಲದೆ ಪಟ್ಟಿಯನ್ನು ವಿನಿಮಯ ಮಾಡಿಕೊಳ್ಳಬಹುದು ಆ ಸಮಯದಲ್ಲಿ ಇರುವ ಒತ್ತಡದ ಮಟ್ಟವನ್ನು ಅವಲಂಬಿಸಿ ಮತ್ತು ನಂತರ ಪರಸ್ಪರ ತೋರಿಸಿ ಐದು ಅಂಶಗಳ ಬಗ್ಗೆ ಗಮನಿಸಿ ಇದು ನೀವಿಬ್ಬರೂ ಇನ್ನೂ ಒಬ್ಬರನ್ನೊಬ್ಬರು ಪ್ರೀತಿಸುತ್ತಿದ್ದೀರಿ ಆದರೆ ನೀವು ಇಷ್ಟಪಡದಿರಲು ಇತ್ತೀಚೆಗೆ ಸಂಭವಿಸಿದ ನಡವಳಿಕೆಯ ಬದಲಾವಣೆಗಳ ಪರಿಸ್ಥಿತಿಗಳ ಕಾರಣದಿಂದಾಗಿ ಎಂಬುದನ್ನು ತೋರಿಸುತ್ತದೆ ತದನಂತರ ನೀವು ಅವರನ್ನು ಒಟ್ಟುಗೂಡಿಸುತ್ತೀರಿ ಮತ್ತು ಪರಿಸ್ಥಿತಿಗಳು ಏನಾಗಿರಬಹುದು ಏನು ಎಂಬುದನ್ನು ಕಂಡುಕೊಳ್ಳುತ್ತೀರಿ ಅವರನ್ನು ಪರಸ್ಪರರ ಮೇಲಿನ ನಂಬಿಕೆಯನ್ನು ಕಳೆದುಕೊಳ್ಳುವಂತೆ ಮಾಡಿದ್ದು ಏನು ಇದು ವಿಶೇಷವಾಗಿ ಕಿಶೋರ್ ಅವರನ್ನು ಸಂವಹನವಿಲ್ಲದವರನ್ನಾಗಿ ಮಾಡಿದ್ದು ಈಗ ಸಕ್ರಿಯ ಪ್ರತಿಫಲಿತ ಆಲಿಸುವಿಕೆಯನ್ನು ಮಾಡಿ ಅವರು ಪರಸ್ಪರರ ಬಗ್ಗೆ ಏನು ಹೇಳಬೇಕು ಮತ್ತು ಯಾರು ಸಂಘರ್ಷವನ್ನು ಪ್ರಚೋದಿಸಿದರು ಎಂಬುದನ್ನು ಆಲಿಸಿ ಈಗ ಮತ್ತೆ ಇಲ್ಲಿ ಸಮಸ್ಯೆಯ ಮೇಲೆ ಕೇಂದ್ರೀಕರಿಸಿ ವ್ಯಕ್ತಿಯ ಮೇಲೆ ಅಲ್ಲ ಯಾರು ಮೊದಲು ಇದನ್ನು ಮಾಡಿದ್ದಾರೆ ಶಿಲ್ಪಾಃ ಕಿಶೋರ್ ಅವರನ್ನು ಸೇರಿಸಬೇಡಿ ಮತ್ತು ಓಹ್ ಅದನ್ನು ಮಾಡಿದ್ದು ಶಿಲ್ಪಾ ಎಂದು ಹೇಳಬೇಡಿ ಅವಳನ್ನು ದೂಷಿಸಬೇಡಿ ಮತ್ತು ಪ್ರತಿಯಾಗಿ ಅದು ಕಿಶೋರ್ ಆಗಿದ್ದರೆ ಅವಳೊಂದಿಗೆ ಸೇರಿಸಬೇಡಿ ಮತ್ತು ಅವನನ್ನು ದೂಷಿಸಬೇಡಿ ನೀವು ಯಾರನ್ನೂ ದೂಷಿಸಲು ಬಂದವರಲ್ಲ ಆದರೆ ನೀವು ಸಮಸ್ಯೆಯ ಮೇಲೆ ಗಮನ ಕೇಂದ್ರೀಕರಿಸಲು ಬಂದಿದ್ದೀರಿ ಇಲ್ಲಿ ಸಮಸ್ಯೆಯೆಂದರೆ ಸಂಬಂಧವು ಅಂತಹ ಸಂಘರ್ಷ ಮತ್ತು ಒತ್ತಡದ ಪರಿಸ್ಥಿತಿಗೆ ತಲುಪಿದೆ ಅವರು ವಿಚ್ಛೇದನದ ಮಟ್ಟವನ್ನು ತಲುಪಿದ್ದಾರೆ ಈಗ ನೀವು ಇದನ್ನು ಹೇಗೆ ನಿಲ್ಲಿಸುತ್ತೀರಿ ಆದ್ದರಿಂದ ಪಕ್ಷವನ್ನು ತೆಗೆದುಕೊಳ್ಳಬೇಡಿ ಅಥವಾ ಏಕಪಕ್ಷೀಯ ಆರೋಪಗಳನ್ನು ಅನುಮೋದಿಸಬೇಡಿ ಆದರೆ ನಂತರ ನೀವು ನಿಜವಾಗಿಯೂ ಬಹಳ ಸಹಾನುಭೂತಿಯುಳ್ಳ ವ್ಯಕ್ತಿ ಎಂದು ತೋರಿಸಲು ಪ್ರಯತ್ನಿಸಿ ಮತ್ತು ಅದನ್ನು ಮಾಡುವ ಮೊದಲು ಅವರು ಕೆಲವು ರೀತಿಯ ಸಂವಹನ ಬ್ಲಾಕ್ ಗಳನ್ನು ಮಾಡುತ್ತಿದ್ದರೆ ಉದಾಹರಣೆಗೆ ಅವರು ತಾಳ್ಮೆ ಕಳೆದುಕೊಳ್ಳುತ್ತಾರೆ ಮತ್ತು ಒಬ್ಬರನ್ನೊಬ್ಬರು ಬೈಯಲು ಪ್ರಾರಂಭಿಸುತ್ತಾರೆ ಅಥವಾ ಒಬ್ಬರು ಇನ್ನೊಬ್ಬರೊಂದಿಗೆ ಮಾತನಾಡುವಾಗ ಒಬ್ಬರು ಬಾಯಿ ಮುಚ್ಚಿ ಎಂದು ಹೇಳುತ್ತಾರೆ ನೀವು ಯಾವಾಗಲೂ ಈ ರೀತಿ ಮಾತನಾಡುತ್ತೀರಿ ನಿಮಗೆ ಎಂದಿಗೂ ಏನೂ ತಿಳಿದಿಲ್ಲ ತದನಂತರ ಪ್ರಸಿದ್ಧ ಸಂಭಾಷಣೆಃ ನೀವು ನನ್ನನ್ನು ಎಂದಿಗೂ ಅರ್ಥಮಾಡಿಕೊಳ್ಳುವುದಿಲ್ಲ ಈಗ ಈ ರೀತಿಯ ವಿಷಯಗಳು ವಾಸ್ತವವಾಗಿ ಸಂವಹನ ನಿರ್ಬಂಧಕಗಳಾಗಿವೆ ಮತ್ತು ನಂತರ ಅದು ನಿಮಗೆ ಪ್ರಗತಿಗೆ ಅವಕಾಶ ನೀಡುವುದಿಲ್ಲ ಆದ್ದರಿಂದ ನೀವು ಅವರನ್ನು ಬಹಳ ಸೌಮ್ಯವಾಗಿ ನಯವಾಗಿ ನಿಲ್ಲಿಸಬೇಕು ಮತ್ತು ನೀವು ಅವರಿಗೆ ಅದನ್ನು ಅರಿತುಕೊಳ್ಳುವಂತೆ ಮಾಡಬೇಕು ನೀವು ಪರಿಹಾರಕ್ಕಾಗಿ ಇದ್ದೀರಿ ಸಮಸ್ಯೆಯನ್ನು ಸೃಷ್ಟಿಸಲು ಅಲ್ಲ ನಿಮ್ಮ ಪರಾನುಭೂತಿ ಕೌಶಲ್ಯಗಳನ್ನು ಬಳಸಿ ಇದು ಮುಖ್ಯ ಎಂದು ಅವರಿಗೆ ಮನವರಿಕೆ ಮಾಡಿಕೊಡಲು ಆ ಕೌಶಲ್ಯಗಳನ್ನು ಸಹ ಬಳಸಿ ಅವರು ಒಬ್ಬರಿಗೊಬ್ಬರು ಸಹಾನುಭೂತಿ ಹೊಂದಿರುತ್ತಾರೆ ನೀವು ಸಮಸ್ಯೆಗಳನ್ನು ಸ್ಪಷ್ಟವಾಗಿ ಅರ್ಥಮಾಡಿಕೊಂಡಿದ್ದೀರಿ ಮತ್ತು ನೀವು ಅವರಿಗೆ ಸಹಾಯ ಮಾಡಲು ಬಂದಿದ್ದೀರಿ ಎಂದು ಇಬ್ಬರಿಗೂ ಅನಿಸುವಂತೆ ಮಾಡಿ ಈಗ ಶಿಲ್ಪಾ ತನ್ನ ಕೆಲಸದ ಒತ್ತಡದ ಬಗ್ಗೆ ಸಹಾನುಭೂತಿ ಹೊಂದಬಹುದು ಅದು ಏನೇ ಇರಲಿ ಮತ್ತು ಕಿಶೋರ್ ಶಿಲ್ಪಾಳ ಏಕಾಂಗಿತನದ ಸಹಾನುಭೂತಿ ಭಾವನೆ ಹೊಂದಬೇಕು ತದನಂತರ ಅರಿವಿನ ಪುನರ್ರಚನೆಗೆ ಹೋಗಿ ಸಂಪೂರ್ಣ ಪ್ರಸಂಗವನ್ನು ಪುನರ್ರಚಿಸಬಹುದು ಅದನ್ನು ನೀವು ಅವರಿಗೆ ನಿಧಾನವಾಗಿ ಒಮ್ಮೆ ಅವರು ನಿಮ್ಮನ್ನು ನಂಬಿದರೆ ಹೇಳಬಹುದು ಒಬ್ಬರಿಗೊಬ್ಬರು ಹೇಗೆ ನಿಲ್ಲಿಸಲು ಪ್ರಾರಂಭಿಸಿದರು ಎಂದು ಅವರಿಗೆ ತಿಳಿಸಿ ಇದು ಒಂದು ಸಣ್ಣ ಕ್ಷುಲ್ಲಕ ವಿಷಯ ಪ್ರಚೋದಿಸಿರಬಹುದು ಈಗ ನೀವು ಅದನ್ನು ಆಟದಂತಹ ಪರಿಸ್ಥಿತಿಯನ್ನಾಗಿ ಮಾಡಬಹುದು ಮತ್ತು ನಂತರ ನೀವು ಅವರಿಗೆ ಸಲಹೆಗಳನ್ನು ಹೆಚ್ಚಿನ ಪ್ರಚೋದಕಗಳನ್ನು ಗುರುತಿಸಲು ಕೇಳಬಹುದು ಮತ್ತು ನೀವು ನಿಜವಾಗಿಯೂ ಪ್ರೀತಿಸುತ್ತಿದ್ದೀರಾ ಮತ್ತು ಹೇಗೆ ಎಂದು ನೀವು ಅವರನ್ನು ಕೇಳಬಹುದು ನೀವು ಈ ವಿಷಯವನ್ನು ಕ್ಷಮಿಸಲು ಮತ್ತು ಮರೆಯಲು ಸಿದ್ಧರಿದ್ದರೆ ನೀವು ಈ ಅಂಶವನ್ನು ಹೇಗೆ ಬದಲಾಯಿಸುತ್ತಿದ್ದಿರಿ ಆದ್ದರಿಂದ ಈ ಹಂತದಲ್ಲಿ ನೀವು ನಿಮ್ಮ ಕೋಪವನ್ನು ಕಳೆದುಕೊಂಡಿದ್ದೀರಿ ಆದರೆ ನೀವು ಕೋಪಗೊಳ್ಳದಿದ್ದರೆ ಅಂದರೆ ನೀವು ಈ ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸುತ್ತೀರಿ ಮತ್ತು ಅಂತಿಮವಾಗಿ ನೀವು ಅವರೊಂದಿಗೆ ಫಲಿತಾಂಶಗಳ ಬಗ್ಗೆ ಮಾತುಕತೆ ನಡೆಸುತ್ತೀರಿ ಈಗ ಅವರೊಂದಿಗೆ ಪ್ರತ್ಯೇಕತೆಯ ಫಲಿತಾಂಶಗಳನ್ನು ಚರ್ಚಿಸಿ ಇದು ಇಬ್ಬರಿಗೂ ಪ್ರಯೋಜನವಾಗುವುದಿಲ್ಲ ಕಿಶೋರ್ ಅವರ ಒತ್ತಡ ಉದ್ಯೋಗದ ಒತ್ತಡ ಅವರನ್ನು ಇನ್ನಷ್ಟು ಸಂಕಷ್ಟಕ್ಕೀಡು ಮಾಡುತ್ತದೆ ಮತ್ತು ಶಿಲ್ಪಳ ವಿಷಯದಲ್ಲಿ ಆಕೆಯು ತನ್ನನ್ನು ಪ್ರೀತಿಸಿದ ಯಾರೊಂದಿಗಾದರೂ ವಾಸಿಸಲು ಸಾಧ್ಯವಾಗದಿದ್ದರೆ ಮತ್ತು ನಂತರ ಕುಟುಂಬ ಬಿಟ್ಟು ಮತ್ತು ಅಲ್ಲಿಗೆ ಬಂದು ನಂತರ ಸೇರಿಕೊಂಡು ತುಂಬಾ ಸಂತೋಷಪಡಿಸಿದನು ಮೆಟ್ರೋಪಾಲಿಟನ್ ರೀತಿಯ ವಾತಾವರಣ ನೀಡಿದನು ಅವನು ಅವಳ ಪರವಾಗಿದ್ದನು ತದನಂತರ ಅವನನ್ನು ಬಿಟ್ಟು ಬೇರೆ ವ್ಯಕ್ತಿಯನ್ನು ಹುಡುಕುತ್ತಾ ಮತ್ತೆ ಹೊಸ ವ್ಯಕ್ತಿಯೊಂದಿಗೆ ಜೀವನದಲ್ಲಿ ಸಾಕಷ್ಟು ಸಂಘರ್ಷ ಮತ್ತು ಒತ್ತಡ ಸೃಷ್ಟಿಸಿಕೊಳ್ಳುತ್ತಾಳೆ ಆದ್ದರಿಂದ ಆಕೆಗೆ ಇದನ್ನು ಅರ್ಥಮಾಡಿಕೊಳ್ಳುವಂತೆ ಮಾಡಿ ನೀವು ಒಟ್ಟಿಗೆ ವಾಸಿಸುವ ಪ್ರಯೋಜನಗಳನ್ನು ಸಹ ಎತ್ತಿ ತೋರಿಸಬಹುದು ನೀವು ಅವರಿಗೆ ಕೆಲವು ವೀಡಿಯೊಗಳನ್ನು ತೋರಿಸಬಹುದಾದ ಕೆಲವು ಘಟನೆಗಳನ್ನು ನೆನಪಿಸಿಕೊಳ್ಳಲು ಸಹ ನೀವು ಪ್ರಯತ್ನಿಸಿ ಅವರು ಕೆಲವು ಪಾರ್ಟಿಗಳಿಗೆ ಹಾಜರಾಗುತ್ತಿದ್ದಾಗ ನೀವು ಹೊಂದಿರುವ ವಿಡಿಯೋ ತುಣುಕುಗಳನ್ನು ತೋರಿಸಿ ಅವರನ್ನು ನೋಡುವುದು ಎಷ್ಟು ಚೆನ್ನಾಗಿರುತ್ತದೆ ಮತ್ತು ಎಷ್ಟು ಪ್ರೀತಿಪಾತ್ರವಾಗಿದೆ ಎಷ್ಟು ಸ್ನೇಹಪರವಾಗಿದೆ ಎಂಬುದನ್ನು ನೀವು ಅವರಿಗೆ ಮತ್ತು ಅವರು ಎಷ್ಟು ಕಾಳಜಿಯುಳ್ಳವರಾಗಿದ್ದರು ಮತ್ತು ಅವರು ಎಷ್ಟು ಕಾಲ ತಮ್ಮಷ್ಟಕ್ಕೇ ಉಳಿದಿದ್ದರು ಎಂಬುದನ್ನು ತೋರಿಸಿ ಏನಾಯಿತು ಏನು ತಪ್ಪಾಯಿತು ಅವು ಏಕೆ ಬದಲಾದವು ಆ ವಿಷಯಗಳನ್ನು ನೆನಪಿಸಿಕೊಳ್ಳಿ ಮತ್ತು ನಂತರ ಅವರು ನಿಜವಾಗಿಯೂ ವಿಶ್ವಾಸಾರ್ಹರಾಗಿದ್ದಾರೆ ಎಂದು ಅವರಿಗೆ ಮನವರಿಕೆ ಮಾಡಿಕೊಡಿ ನಂತರ ಅವರು ನಿಜವಾಗಿಯೂ ಒಬ್ಬರನ್ನೊಬ್ಬರು ಪ್ರೀತಿಸುತ್ತಿದ್ದಾರೆ ಆದರೆ ನಡುವೆ ಏನೋ ವಾಸ್ತವವಾಗಿ ಈ ಘರ್ಷಣೆ ಗೆ ಕಾರಣವಾಗಿದೆ ಈಗ ಅದನ್ನು ತೆಗೆದುಹಾಕಿ ಈಗ ಅಂತಿಮವಾಗಿ ಎಲ್ಲರಿಗೂ ಸೂಕ್ತವಾದ ಪರಿಹಾರವನ್ನು ಆಯ್ಕೆ ಮಾಡಲು ಪ್ರಯತ್ನಿಸಿ ಕೆಲವು ಪರಿಹಾರಗಳು ತಾತ್ಕಾಲಿಕವಾಗಿರಬಹುದು ಕೆಲವು ಶಾಶ್ವತವಾಗಿರಬಹುದು ಈಗ ತಾತ್ಕಾಲಿಕ ಪರಿಹಾರ ಆ ಕ್ಷಣದಲ್ಲೂ ನಿಮಗೆ ಅದನ್ನು ಪರಿಹರಿಸಲು ಸಾಧ್ಯವಾಗದಿದ್ದರೆ ಶಿಲ್ಪಾ ಸ್ವಲ್ಪ ಸಮಯದವರೆಗೆ ತನ್ನ ಸ್ನೇಹಿತರು ಅಥವಾ ಪೋಷಕರ ಮನೆಗೆ ಹೋಗುವಂತೆ ಮಾಡಿ ತಾತ್ಕಾಲಿಕ ಬೇರ್ಪಡುವಿಕೆಯಂತೆ ಅವಳು ವಿಚ್ಛೇದನಕ್ಕೆ ಒತ್ತಾಯಿಸುತ್ತಿದ್ದರೆ ತಾತ್ಕಾಲಿಕ ಬೇರ್ಪಡಿಕೆ ಅದುವೇ ಸಮಸ್ಯೆಗೆ ಪರಿಹಾರ ಕಾಣಿಸುತ್ತದೆ ಕಿಶೋರ್ ಅವರು ಕೆಲಸದಿಂದ ವಿರಾಮ ತೆಗೆದುಕೊಳ್ಳುವಂತೆ ಮಾಡಿ ಮತ್ತು ಅವರೊಂದಿಗೆ ಹೆಚ್ಚು ಸಮಯ ಕಳೆಯುವಂತೆ ಮಾಡಿ ಇನ್ನೊಂದು ಆಯ್ಕೆಯು ಅವರಿಗೆ ಒಟ್ಟಿಗೆ ಪ್ರಯಾಣಿಸಲು ಯೋಜಿಸಲು ಸಹಾಯ ಮಾಡುವುದು ನೀವು ಅವನನ್ನು ರಜೆ ತೆಗೆದುಕೊಳ್ಳುವಂತೆ ಮಾಡಿ ಶಿಲ್ಪಾ ತನ್ನ ಎಲ್ಲಾ ಮನೆಕೆಲಸಗಳನ್ನು ತೊಡೆದುಹಾಕುವಂತೆ ಮಾಡಿ ಅವರು ಒಟ್ಟಿಗೆ ಪ್ರಯಾಣಿಸದ ರೆಸಾರ್ಟ್ ಅಥವಾ ಬೇರೆ ಸ್ಥಳಕ್ಕೆ ಹೋಗುವಂತೆ ಮಾಡಿ ಅಲ್ಲಿ ಅವರು ಒಟ್ಟಿಗೆ ಸಮಯ ಕಳೆಯುತ್ತಾರೆ ತದನಂತರ ಅಂತಿಮವಾಗಿ ಅವರು ಒಬ್ಬರಿಗೊಬ್ಬರು ಸಹಾಯ ಮಾಡಲು ನಿರ್ಧರಿಸಬೇಕಾಗಿದೆ ಎಂದು ಅವರಿಗೆ ಮನವರಿಕೆ ಮಾಡಿಕೊಡಲು ನೀವು ಪ್ರಯತ್ನಿಸಿ ಮತ್ತು ನಂತರ ಅವರು ಒಟ್ಟಿಗೆ ವಾಸಿಸಬೇಕು ಬಹುಶಃ ಅವರು ಮಗುವಿಗಾಗಿ ಯೋಜಿಸಬಹುದು ಎಂದು ನೀವು ಸೂಚಿಸಬಹುದು ಅವರು ಒಂದು ಮಗುವಿಗೆ ಯೋಜಿಸುವ ಸಮಯ ಇದು ಏಕೆಂದರೆ ಅವರು ಮಗುವನ್ನು ನೋಡಿದಾಗ ಎಲ್ಲಾ ಸಂಘರ್ಷ ಪರಿಹಾರವಾಗಬಹುದು ಮತ್ತು ನಂತರ ಅವರು ಹೆಚ್ಚು ಸಹಿಷ್ಣುವಾಗಲು ಹೆಚ್ಚು ತಾಳ್ಮೆಯಿಂದಿರಲು ಕಲಿಯುತ್ತಾರೆ ಮತ್ತು ಅವರು ಒಬ್ಬರಿಗೊಬ್ಬರು ಕೊಡಲು ಕಲಿಯುತ್ತಾರೆ ಆದ್ದರಿಂದ ನೀವು ಸಂಘರ್ಷವನ್ನು ವಿಂಗಡಿಸುವ ವಿಧಾನ ಇದಾಗಿದ್ದು ವಿಶೇಷವಾಗಿ ನಿಕಟ ಸಂಬಂಧದಲ್ಲಿ ಇದ್ದಾಗ ಆದರೆ ಅವರು ಒಂದು ರೀತಿಯ ಸಂಘರ್ಷದ ಪರಿಸ್ಥಿತಿಯಲ್ಲಿದ್ದಾರೆ ಇದು ವಾಸ್ತವವಾಗಿ ಸಂಬಂಧಕ್ಕೆ ಸಂಪೂರ್ಣ ಹಾನಿಯನ್ನುಂಟು ಮಾಡುತ್ತದೆ ಈಗ ಇಬ್ಬರ ನಡುವಿನ ಅಂತರ ವೈಯಕ್ತಿಕ ಸಂಘರ್ಷಕ್ಕೆ ಸಂಬಂಧಿಸಿದಂತೆ ಇದೇ ರೀತಿಯ ಪರಿಸ್ಥಿತಿ ನಡೆಯುತ್ತಿದೆ ತಂದೆ ಮತ್ತು ಮಗ ಈಗಾಗಲೇ ನಿಮಗೆ ಹಿನ್ನೆಲೆ ತಿಳಿದಿದೆ ಆದ್ದರಿಂದ ಸಂಭಾಷಣೆಯು ಬೇಸಿಗೆ ಪ್ರವಾಸಕ್ಕೆ ಹೋಗುವುದು ಮತ್ತು ನಂತರ ತಂದೆ ಅವನಿಗೆ ಹಾಗೆ ಮಾಡಲು ಬಿಡುತ್ತಿಲ್ಲ ಈಗ ಇಲ್ಲಿ ನೀವು ಇದನ್ನು ನೋಡುವಂತಹ ವಿಭಿನ್ನ ದೃಷ್ಟಿಕೋನದಿಂದ ವಿಶ್ಲೇಷಿಸಬೇಕೆಂದು ನಾನು ಬಯಸುತ್ತೇನೆ ಒಂದು ಸಂವಾದದಲ್ಲಿ ಯಾವುದು ಪ್ರಚೋದಿಸುತ್ತದೆ ಆ ಸಂಘರ್ಷದ ಸಮಯ ಯಾವುದು ಮತ್ತು ಆ ವಿರಾಮ ಯಾವುದು ಪಾಯಿಂಟ್ ಅದು ಹೇಗೆ ನಡೆಯುತ್ತಿದೆ ತದನಂತರ ನೀವು ಅದನ್ನು ಅರಿತುಕೊಳ್ಳಲು ಸಾಧ್ಯವಾದರೆ ನೀವು ಆ ವ್ಯಕ್ತಿಗಳಲ್ಲಿ ಒಬ್ಬರಾಗಿದ್ದರೆ ನೀವು ನಿಯಂತ್ರಿಸುತ್ತೀರಿ ಅಂತಹ ರೀತಿಯ ಭಾಷೆಯನ್ನು ಬಳಸಿಕೊಂಡು ಸಂಘರ್ಷದಲ್ಲಿ ತೊಡಗುತ್ತಾರೆ ಈಗ ಈ ತಂದೆಯನ್ನು ನೋಡಿ ನೀವು ನನಗೆ ಭರವಸೆ ನೀಡಿದ್ದೀರಿ ಮೊದಲನೆಯದಾಗಿ ಅಲ್ಲಿ ಅವರು ತಾವು ಭರವಸೆ ನೀಡಿದ್ದಕ್ಕೆ ಒತ್ತು ನೀಡುತ್ತಿದ್ದಾರೆ ಈಗ ಭಾವನಾತ್ಮಕ ಸಂಬಂಧಗಳ ನಡುವೆ ನೀವು ವಿಶ್ವಾಸಾರ್ಹರಾಗಿರುವುದು ಮುಖ್ಯವಾಗಿದೆ ನೀವು ಒಂದು ವಾಗ್ದಾನವನ್ನು ಮಾಡಿದರೆ ನೀವು ಅದನ್ನು ಪೂರೈಸಿದರೆ ಅದು ತುಂಬಾ ಸಣ್ಣ ಭರವಸೆಯಾಗಿದ್ದರೂ ನಾನು ಮಾಡುತ್ತೇನೆ ಒಂದು ಚಾಕೊಲೇಟ್ ಕೊಡಿ ನೀವು ಈ ಪರೀಕ್ಷೆಯಲ್ಲಿ ಉತ್ತೀರ್ಣರಾದರೆ ನೀವು ಅದನ್ನು ನೀಡಬೇಕಾಗಿದೆ ಓಹ್ ಎಂದು ಹೇಳಲು ಸಾಧ್ಯವಿಲ್ಲ ನೀವು ಈಗ ಅದನ್ನು ದಾಟಿದ್ದೀರಿ ಮುಂದಿನ ಬಾರಿ ನೋಡೋಣ ಈಗ ಅದು ಮಗುವನ್ನು ನಿರಾಶೆಗೊಳಿಸುತ್ತದೆ ಅವರು ಭರವಸೆ ನೀಡಿದರು ಆದರೆ ನಂತರ ತಂದೆ ಹೌದು ನೀವು 10 ಪಾಯಿಂಟ್ ಸಿ ಪಡೆದರೆ ನಾನು ಭರವಸೆ ನೀಡಿದ್ದೇನೆ ಎಂದು ಹೇಳುತ್ತಾರೆ ಈಗ ಅಪ್ಪ ಒತ್ತಾಯಿಸುತ್ತಿದ್ದಾರೆ ಸರಿ ನಿಮಗೆ ದೊರೆತಿದ್ದರೆ ನಾನು ನನ್ನ ವಾಗ್ದಾನವನ್ನು ಪಾಲಿಸುತ್ತೇನೆ ಈ ನಿರೀಕ್ಷಿತ ಗುರುತುಗಳು ಈಗ ಅವನು ನನಗೆ 9 6 ಸಿಕ್ಕಿತು ಎಂದು ಹೇಳುತ್ತಾನೆ ಮತ್ತು ನಂತರ ನಿಧಾನವಾಗಿ ನೀವು ಇಲ್ಲಿ ತನಕ ಅದು ಪ್ರಚೋದಿಸುವುದಿಲ್ಲ ಎಂದು ನೋಡುತ್ತೀರಿ ಆದರೆ ನಂತರ ಅದು ಅವನು ಹೇಳಿದಂತೆ ಆದರೆ ಅದು ಅದನ್ನು 10 ಮಕ್ಕಳನ್ನಾಗಿ ಮಾಡುವುದಿಲ್ಲ ಆದ್ದರಿಂದ ಮಗು ಎಂಬ ಪದವೂ ಸಹ ಸ್ವಲ್ಪ ಚಿಕ್ಕದಾಗಿದೆ ಇಲ್ಲಿ ಈ ಸಂದರ್ಭದಲ್ಲಿ ಪ್ರಚೋದನಕಾರಿ ಎಂದು ಎಲ್ಲರೂ ಭಾವಿಸಿದ್ದರು ಬದಲಿಗೆ ಅವರು ಅದನ್ನು ಆ ರೀತಿಯಲ್ಲಿ ಉದ್ದೇಶಿಸಿರಲಿಲ್ಲ ಎಂದು ಭಾವಿಸಿದ್ದರು ಇದನ್ನು ಹೇಳುವುದರಿಂದ ಅದು 10 ಪ್ರಿಯವಾಗುವುದಿಲ್ಲ ನನ್ನ ಪ್ರಿಯ ಮಗ ಇದು 10 ಅಲ್ಲ ಆದರೆ ಇದನ್ನು ಹೇಳುವುದು ಇದು ಓ ಅಪರಿಪಕ್ವ ಹುಡುಗ ನೀನು ಏನು ಹೇಳುತ್ತಿದ್ದೀ ಎಂದು ನಿನಗೆ ತಿಳಿದಿಲ್ಲ ಎಂದು ಸೂಚಿಸುವಂತಿದೆ ತದನಂತರ ಮಗ ಮುಂದಿನದು ಅದು ಬಹಳ ಸಣ್ಣ ಸೌಮ್ಯ ಪ್ರಚೋದನೆಯಾಗಿದೆ ಆದರೆ ನಂತರ ಮಗನು ಪ್ರಚೋದಿಸಲ್ಪಡುತ್ತಾನೆ ಮುಂದೆ ಆತ ಹೇಳುತ್ತಾನೆ ನೀವು ತುಂಬಾ ನೀಚ ತಂದೆ ಅಂದರೆ ಅವನು ಈಗಾಗಲೇ ತನ್ನ ತಂದೆಯ ಮೇಲೆ ಆರೋಪ ಮಾಡಿದ್ದಾನೆ ಈಗ ತಂದೆ ಹೇಳುತ್ತಾನೆ ಸೋ ಮೀನ್ ಟು ಯೂ ಸೋರ್ಸ್ ಈಗ ಅವನು ಆರೋಪವನ್ನು ತೆಗೆದುಕೊಂಡನು ಮತ್ತು ಅವನು ಪ್ರಾರಂಭಿಸಿದನು ಆತನನ್ನು ದೂಷಿಸುತ್ತಾರೆ ನೀವು ಸೋತವರು ಮತ್ತು ಸೋತವರಿಗೆ ನಾನು ನನ್ನ ವಾಗ್ದಾನವನ್ನು ಏಕೆ ಅನುಸರಿಸಬೇಕು ಮತ್ತು ನಂತರ ನಾನು ನೀವು ನಿಮ್ಮದನ್ನು ಮಾಡಿದ್ದರೆ ಮತ್ತು ನೀವು ವಿಜೇತರಾಗಿದ್ದರೆ ನನ್ನ ವಾಗ್ದಾನವನ್ನು ಉಳಿಸಿಕೊಳ್ಳುತ್ತೇನೆ ತದನಂತರ ಅವನು ಮಾಡುತ್ತಿರುವ ಮುಂದಿನ ಕೆಟ್ಟ ವಿಷಯವೆಂದರೆ ಅವನು ಅವನನ್ನು ಹೋಲಿಸಲು ಪ್ರಯತ್ನಿಸುತ್ತಿದ್ದಾನೆ ಆದಿತ್ಯನನ್ನು ನೋಡಿದಾಗ ಆತ 10 ಅಂಕಗಳನ್ನು ಗಳಿಸಿದ್ದಾರೆ ಈಗ ತಂದೆ ಎಂದಿಗೂ ಮಗುವನ್ನು ಇನ್ನೊಬ್ಬನೊಂದಿಗೆ ಹೋಲಿಸಬಾರದು ಇದು ಅವನು ಮಾಡಿದ ಹಾನಿ ಅವರು ಕೇವಲ ಹೋಲಿಕೆ ಮಾಡುತ್ತಿದ್ದಾರೆ ಆದರೆ ಮಗನೂ ತನ್ನ ಮಟ್ಟದಲ್ಲಿ ಹೋಲಿಸಲು ಪ್ರಯತ್ನಿಸುತ್ತಿದ್ದಾನೆ ಅವನನ್ನು ಇನ್ನೊಬ್ಬ ತಂದೆಯೊಂದಿಗೆ ಅವನು ಅವನು ಹೇಳುತ್ತಾನೆ ಆದರೆ ಅವನ ತಂದೆ ಅವನನ್ನು ಪ್ರೀತಿಸುತ್ತಾರೆ ಮತ್ತು ಯಾವಾಗಲೂ ಅವನನ್ನು ಬೆಂಬಲಿಸುತ್ತಾರೆ ಪ್ರೀತಿ ಯಾವಾಗಲೂ ಬೆಂಬಲಿಸುತ್ತದೆ ಎಂಬ ಪದವನ್ನು ನೋಡಿ ಆದ್ದರಿಂದ ಇವು ಸಕಾರಾತ್ಮಕವಾದವುಗಳಾಗಿವೆ ಆದರೆ ಇಲ್ಲಿ ಅವರು ಸೂಚಿಸುವ ಪ್ರಕಾರ ನೀವು ಅಲ್ಲ ಎಂದು ಹೇಳುತ್ತಿದ್ದಾರೆ ನನ್ನನ್ನು ಪ್ರೀತಿಸುತ್ತಾ ನೀವು ನನ್ನನ್ನು ಬೆಂಬಲಿಸುತ್ತಿಲ್ಲ ಮತ್ತು ನೀವು ಯಾವಾಗಲೂ ಹಾಗೆ ಇರುವುದಿಲ್ಲ ತದನಂತರ ಮುಂದಿನ ಹಾನಿಕಾರಕ ಪದವು ನೀವು ನನ್ನನ್ನು ದ್ವೇಷಿಸುತ್ತೀರಿ ಎಂದು ಹೇಳುತ್ತದೆ ದ್ವೇಷ ಮತ್ತೆ ಮತ್ತೊಂದು ಸ್ವಾಧೀನ ಭಾವನಾತ್ಮಕವಾಗಿ ತುಂಬಿದ ಮತ್ತೊಂದು ಪದ ಈಗ ಅವರು ಮತ್ತೊಂದು ಹೋಲಿಕೆ ಮಾಡುತ್ತಿದ್ದಾರೆ ಅವರು ಹೇಳುತ್ತಾರೆ ನೀವು ನಿಮ್ಮ ಮಗಳನ್ನು ಮಾತ್ರ ಪ್ರೀತಿಸುತ್ತೀರಿ ಈಗ ಇದು ಮತ್ತೊಂದು ಕೆಟ್ಟ ವಿಷಯವಾಗಿದೆ ಅವನು ಪ್ರೀತಿಯನ್ನು ತೋರಿಸುವ ವಿವೇಚನಾರಹಿತ ಮಾರ್ಗಕ್ಕಾಗಿ ಅವನನ್ನು ದೂಷಿಸುತ್ತಿದ್ದಾನೆ ತನ್ನ ಸ್ವಂತ ಮಕ್ಕಳಿಗೆ ಮತ್ತು ನಂತರ ಅವನು ನಾನಲ್ಲ ಎಂದು ಹೇಳುತ್ತಾನೆ ಈಗ ತಂದೆ ತಾನು ಮಾಡುತ್ತಿರುವುದು ಅನ್ಯಾಯವಾಗಿದೆ ಎಂದು ಭಾವಿಸುತ್ತಾನೆ ಅವನು ಅದು ಅನ್ಯಾಯವಾಗಿದೆ ಇದೆಲ್ಲ ನಾನು ನಿನಗಾಗಿ ಮಾಡಿದ್ದು ನಾನು ನಿನಗಾಗಿ ತುಂಬಾ ಮಾಡಿದ್ದೇನೆ ಎಂದು ಸೂಚಿಸುತ್ತದೆ ನಾನು ನನ್ನ ಎಲ್ಲಾ ಉಳಿತಾಯವನ್ನು ನಿನ್ನ ಕಾಲೇಜಿನ ಶುಲ್ಕವನ್ನು ಪಾವತಿಸಲು ಬಳಸಿದ್ದೇನೆ ಈಗ ಅವನು ಕೃತಜ್ಞತೆಯಿಲ್ಲದ ನಾಯಿ ಎಂಬ ಅತ್ಯಂತ ಆಕ್ಷೇಪಾರ್ಹ ಹೇಳಿಕೆ ನೀಡುತ್ತಿದ್ದಾನೆ ಸ್ವತಃ ಕೃತಜ್ಞತೆಯಿಲ್ಲದವನು ಅದು ಕೆಟ್ಟದಾಗಿದೆ ಆದರೆ ನಂತರ ಅವನು ನಾಯಿ ಎಂಬ ನಿಂದನೀಯ ಪದವನ್ನು ಸಹ ಬಳಸುತ್ತಿದ್ದಾನೆ ತದನಂತರ ಮುಂದಿನ ಅಂತಿಮ ಪ್ರಚೋದನೆಯು ಅವನಿಗೆ ಕೋಪವನ್ನುಂಟುಮಾಡುತ್ತದೆ ಅವನಿಗೆ ತನ್ನ ಭಾವನೆಯನ್ನು ನಿಯಂತ್ರಿಸಲು ಸಾಧ್ಯವಾಗುವುದಿಲ್ಲ ಕೋಪದಲ್ಲಿ ಅವನು ಆವೇಗದಿಂದ ಅವನನ್ನು ಕಪಾಳಮೋಕ್ಷ ಮಾಡುತ್ತಾನೆ ಆದ್ದರಿಂದ ಕೋಪಗೊಳ್ಳುವುದು ಮಾತ್ರವಲ್ಲದೆ ಅವನನ್ನು ಕಪಾಳಮೋಕ್ಷ ಮಾಡುತ್ತಾನೆ ಈಗ ಮಗ ಸ್ವಲ್ಪ ವಿಧೇಯನಾಗಿರುವುದರಿಂದ ಅಳಲು ಪ್ರಾರಂಭಿಸುತ್ತಾನೆ ಈಗ ಇದು ಮತ್ತೊಮ್ಮೆ ಭಾವನಾತ್ಮಕ ಸ್ಫೋಟವಾಗಿದೆ ಮತ್ತು ನಂತರ ಅವನು ಮತ್ತೊಂದು ಹಾನಿಕಾರಕ ಹೇಳಿಕೆಯನ್ನು ನೀಡುತ್ತಾನೆಃ ನೀವು ನನ್ನನ್ನು ಎಂದಿಗೂ ಅರ್ಥಮಾಡಿಕೊಳ್ಳುವುದಿಲ್ಲ ಎಂದಿಗೂ ಅರ್ಥಮಾಡಿಕೊಳ್ಳುವುದಿಲ್ಲ ಎಂದು ಹೇಳುತ್ತಾನೆ ತದನಂತರ ಅವನು ಮತ್ತೆ ಹೇಳುತ್ತಲೇ ಇರುತ್ತಾನೆ ನಾನು ನಿನ್ನನ್ನು ದ್ವೇಷಿಸುತ್ತೇನೆ ನಾನು ಈಗಲೇ ಮನೆ ಬಿಟ್ಟು ಹೋಗುತ್ತಿದ್ದೇನೆ ನಾನು ಈ ಕೂಡಲೇ ಮನೆ ಬಿಟ್ಟು ಹೋಗುತ್ತಿದ್ದೇನೆ ನಾನು ಈಗ ಹೇಳಿದ್ದೇನೆಂದರೆ ನೀವು ತಾಯಿಯಾಗಿದ್ದರೆ ನೀವು ಈ ವ್ಯಕ್ತಿಯನ್ನು ಹೇಗೆ ತಡೆಯುತ್ತೀರಿ ಮತ್ತು ನಂತರ ನೀವು ಇದನ್ನು ಹೇಗೆ ಮಾಡುತ್ತೀರಿ ಈಗ ಇಲ್ಲಿ ಅನುಕೂಲಕರ ವಾತಾವರಣವನ್ನು ಆಯ್ಕೆ ಮಾಡಿ ಆದ್ದರಿಂದ ನೀವು ಅವರನ್ನು ಪ್ರತ್ಯೇಕ ಕೊಠಡಿಗಳಿಗೆ ಕರೆದೊಯ್ಯಬಹುದು ಮತ್ತು ಅವರೊಂದಿಗೆ ಪ್ರತ್ಯೇಕವಾಗಿ ಮಾತನಾಡಿ ಅಥವಾ ನೀವು ಅವರನ್ನು ಒಟ್ಟಿಗೆ ದೇವಾಲಯ ಅಥವಾ ಮಾಲ್ನಂತಹ ನೆಚ್ಚಿನ ಸ್ಥಳಕ್ಕೆ ಕರೆದೊಯ್ಯಿರಿ ಅಲ್ಲಿ ನೀವು ಬೇರೆ ಸ್ಥಳದಲ್ಲಿ ಶಾಂತ ಸ್ಥಳದಲ್ಲಿ ಕುಳಿತು ನಂತರ ಪರಸ್ಪರ ಮಾತನಾಡಬಹುದು ಈಗ ಬುದ್ದಿಮತ್ತೆಃ ನೀವು ಒಟ್ಟಿಗೆ ಕುಳಿತುಕೊಳ್ಳಬಹುದು ಮತ್ತು ನಂತರ ನೋಡು ಅಪ್ಪನಿಗೆ ಈ ಬಾರಿ ವಿದೇಶಕ್ಕೆ ಕರೆದೊಯ್ಯಲು ಸಾಧ್ಯವಾಗುವುದಿಲ್ಲ ಏಕೆಂದರೆ ಆತ ಆರ್ಥಿಕ ಸಂಕಷ್ಟದಲ್ಲಿದ್ದಾನೆ ತದನಂತರ ನೀವು ಈ ಪರಿಸ್ಥಿತಿಯನ್ನು ಹೇಳಲು ಪ್ರಯತ್ನಿಸಿ ಬೇಕೆಂದರೆ ಆತನ ಬ್ಯಾಂಕ್ ಬ್ಯಾಲೆನ್ಸ್ ಎಂದು ಹೇಳಿ ಆದರೆ ಅವನು ಬೇರೆ ಸ್ಥಳಕ್ಕೆ ಕರೆದೊಯ್ಯಬಹುದು ಅದರ ಬಗ್ಗೆ ಯೋಚಿಸೋಣ ತದನಂತರ ನಿಮ್ಮ ಕಡೆಯಿಂದ ಈ ಪರಿಸ್ಥಿತಿಯಲ್ಲಿ ನೀವು ಹೇಗೆ ಸುಧಾರಿಸಬಹುದು ಎಂಬುದನ್ನು ನೋಡೋಣ ನೀವು ಅಂಕಗಳನ್ನು ಕಳೆದುಕೊಂಡಿರುವ ನಿರ್ದಿಷ್ಟ ವಿಷಯಕ್ಕೆ ಟ್ಯೂಷನ್ ಅಗತ್ಯವಿದೆಯೇ ಈಗ ಇದು ಹೆಚ್ಚಿನ ವಿಚಾರಗಳನ್ನು ಸಂಗ್ರಹಿಸಲು ಮತ್ತು ವಾಸ್ತವಾಂಶಗಳನ್ನು ಪಡೆಯಲು ಪ್ರಯತ್ನಿಸುತ್ತಿರುವ ಚಿಂತನ ಮಂಥನವಾಗಿದೆ ಯಾರು ನೀವು ಆ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಎಂಬಂತೆ ಏನು ಹೇಳಿದರು ಎಂದು ತಿಳಿಯಿರಿ ನೀವು ಅವರಿಗೆ ಹೇಳಬಹುದು ಬಹುಶಃ ನೀವು ಇದನ್ನು ಹೇಳಬಾರದಿತ್ತು ಆದ್ದರಿಂದ ಅದು ಅವನನ್ನು ಪ್ರಚೋದಿಸಿತು ಕೋಪ ಮತ್ತು ಬಹುಶಃ ನೀವು ಇದನ್ನು ಹೇಳುವುದನ್ನು ತಪ್ಪಿಸಬೇಕಾಗಿತ್ತು ಆದ್ದರಿಂದ ಪೂರ್ವಾಗ್ರಹಕ್ಕೆ ಒಳಗಾಗದೆ ಇಬ್ಬರ ಮಾತನ್ನೂ ಆಲಿಸಿ ಮಗುವನ್ನು ಪ್ರವಾಸಕ್ಕೆ ಕರೆದೊಯ್ಯುವಂತಹ ಸಮಸ್ಯೆಯ ಮೇಲೆ ಗಮನ ಕೇಂದ್ರೀಕರಿಸಿ ಮಗ ಪ್ರವಾಸಕ್ಕೆ ಹೋಗಲು ಬಯಸುತ್ತಾನೆ ಅದು ಸಮಸ್ಯೆಯಾಗಿದೆ ಈಗ ತಂದೆ ತನ್ನ ಸ್ವಂತ ನಿರೀಕ್ಷಿತ ಇಚ್ಛೆಗಳಿಂದಾಗಿ ಮತ್ತು ಕೆಲವೊಮ್ಮೆ ಪರಿಸ್ಥಿತಿಯನ್ನು ಉಲ್ಬಣಗೊಳಿಸಿದ್ದಾರೆ ಹಾಗೆ ಅವನು ಏಕೆ ಕೋಪಗೊಂಡನು ಎಂಬುದನ್ನು ನೀವು ಕಂಡುಹಿಡಿಯಬೇಕು ಇದು ಕೇವಲ ಅವನ ಮಗನಿಗೆ ಪ್ರದರ್ಶನ ನೀಡಲು ಸಾಧ್ಯವಾಗದ ಕಾರಣವೇ ಅಥವಾ ಅವನೊಳಗೆ ಏನಾದರೂ ಇದೆಯೇ ತನ್ನ ಕೆಲವು ಈಡೇರದ ಕನಸುಗಳು ತನ್ನ ಮಗನಿಗೆ ಸಾಧ್ಯವಾಗುತ್ತವೆ ಎಂದು ಅವನು ವಾಸ್ತವೀಕರಿಸಲು ಆಶಿಸುತ್ತಾನೆಯೇ ಅವನು ಅದನ್ನು ಪರಸ್ಪರ ಸಂಬಂಧಿಸಲು ಪ್ರಯತ್ನಿಸುತ್ತಿದ್ದಾನೆಯೇ ಅದನ್ನು ಕಂಡುಹಿಡಿಯಲು ಪ್ರಯತ್ನಿಸಿ ತದನಂತರ ಕೋಪವನ್ನು ಶಮನಗೊಳಿಸಿ ನಿಮ್ಮ ಕಾಳಜಿಯನ್ನು ತೋರಿಸುವ ಮೂಲಕ ನಿಮ್ಮ ಪ್ರೀತಿಯನ್ನು ತೋರಿಸುವ ಮೂಲಕ ಅದನ್ನು ನಿರ್ವಹಿಸಿ ಅವರಿಗೆ ಉತ್ತಮ ಆಹಾರವನ್ನು ನೀಡುವುದು ಬಹುಶಃ ಅವರ ಬೆನ್ನು ತಟ್ಟುವುದು ಅವರನ್ನು ಅಪ್ಪಿಕೊಳ್ಳುವುದು ಮತ್ತು ನಂತರ ಸಂವಹನವನ್ನು ಬ್ಲಾಕರ್ ಗಳನ್ನ ತಪ್ಪಿಸುವುದು ಇನ್ನು ಮುಂದೆ ಒಬ್ಬರನ್ನೊಬ್ಬರು ದೂಷಿಸಲು ಬಿಡದೆ ಪರಾನುಭೂತಿ ಕೌಶಲ್ಯಗಳನ್ನು ಬಳಸುವುದು ನೀವು ನೋವನ್ನು ಅನುಭವಿಸುತ್ತಿದ್ದೀರಿ ಎಂದು ತಿಳಿಯುವಂತೆ ಮಾಡಿ ಅದೇ ಸಮಯದಲ್ಲಿ ಅವರು ಪರಸ್ಪರ ಈ ರೀತಿ ನೋಯಿಸಲು ಪ್ರಾರಂಭಿಸಬಾರದು ಎಂದು ಅವರಿಗೆ ಮನವರಿಕೆ ಮಾಡಿಕೊಡಿ ಈಗ ಅರಿವಿನ ಪುನರ್ರಚನೆಯಲ್ಲಿ ಪರಿಸ್ಥಿತಿಯನ್ನು ಎಷ್ಟು ಉತ್ತಮವಾಗಿ ತಪ್ಪಿಸಬಹುದೆಂದು ಅವರಿಗೆ ತಿಳಿಸಿ ಮೊದಲನೆಯದಾಗಿ ಹೋಲಿಕೆಯನ್ನು ನಿಲ್ಲಿಸುವುದು ಹೇಗೆ ತದನಂತರ ತಂದೆಗೆ ಅವನು ಇತರ ಮಗುವಿನೊಂದಿಗೆ ಹೋಲಿಸಲು ಪ್ರಾರಂಭಿಸಿದಂತೆ 9 6 ಮತ್ತು 10 ಸಿಪಿಐ ಇದು ಅಷ್ಟು ದೊಡ್ಡ ವ್ಯತ್ಯಾಸವಲ್ಲ ಅದು ಬಹುತೇಕ ಹತ್ತಿರದಲ್ಲಿದೆ ಎಂದು ಅವನಿಗೆ ಹೇಳುವುದು ಇದು ದೊಡ್ಡ ವ್ಯತ್ಯಾಸವಲ್ಲ ಮತ್ತು ನೀವು ನಿಜವಾಗಿಯೂ ಕ್ಷಮಿಸಬಹುದು ಎಂದು ನೀವು ಅವನಿಗೆ ಮನವರಿಕೆ ಮಾಡಿಕೊಡಬಹುದು ಮತ್ತು ನಂತರ ವಾಗ್ದಾನವನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸಿ ಆದರೆ ಹಣಕಾಸಿನ ವಿಷಯವು ಸಮಸ್ಯೆಯಾಗಿದ್ದರೆ ಆದ್ದರಿಂದ ಅದು ಪ್ರತ್ಯೇಕ ಸಮಸ್ಯೆಯಾಗಿದೆ ಅದನ್ನು ಇದರೊಂದಿಗೆ ಸಂಯೋಜಿಸಬೇಡಿ ತದನಂತರ ಅವನು ಅಂಕ ಪಡೆಯುವುದು ಅವನಿಗಿಂತ ಮುಖ್ಯವೇ ಎಂದು ಅವನಿಗೆ ಮನವರಿಕೆ ಮಾಡಿಕೊಡಬಹುದು ಅವನು ಮಾನಸಿಕವಾಗಿ ಬಾಧಿತನಾಗಿದ್ದರೆ ಅವನು ಹಾಗೆ ಭಾವಿಸಿದರೆ ಅವನು ಕುಗ್ಗಿಹೋದರೆ ಖಿನ್ನತೆಗೆ ಒಳಗಾದರೆ ಆತ ಆತ್ಮಹತ್ಯೆ ಮಾಡಿಕೊಳ್ಳುವ ಯೋಚನೆ ಮಾಡಿದರೆ ಆತ ಅದರಿಂದ ಮನೆ ಬಿಟ್ಟು ಓಡಿಹೋಗುವ ಯೋಚನೆ ಮಾಡಿದರೆ ಮತ್ತು ಅವನು ನಿಮ್ಮ ನಿಯಂತ್ರಣವನ್ನು ಸಂಪೂರ್ಣವಾಗಿ ಕಳೆದುಕೊಂಡರೆ ನಿಮ್ಮ ಮೇಲಿನ ಆತನ ಪ್ರೀತಿ ಮತ್ತು ವಾತ್ಸಲ್ಯವನ್ನು ನೀವು ಹೇಗೆ ಮರಳಿ ಪಡೆಯುತ್ತೀರಿ ಈಗ ಫಲಿತಾಂಶಗಳ ಮಾತುಕತೆ ನೀವು ಎಲ್ಲಿಗಾದರೂ ಹೊರಗೆ ಹೋಗಬಹುದು ನಾವು ಮನೆಯಲ್ಲಿಯೇ ಉಳಿಯಬಹುದು ಆದರೆ ನೀವು ಅವರಿಗೆ ಹೇಳಿ ಬಹುಶಃ ನಾವು ವಿದೇಶಕ್ಕೆ ಹೋಗಲು ಸಾಧ್ಯವಾಗುವುದಿಲ್ಲ ಆದರೆ ನಾವು ಭಾರತದ ಕೆಲವು ಸುಂದರ ಸ್ಥಳಗಳಿಗೆ ಹೋಗಬಹುದು ಉದಾಹರಣೆಗೆ ನಾವು ಲಡಾಖ್ಗೆ ಹೋಗಬಹುದು ನಾವು ಸ್ವಲ್ಪ ಸಮಯವನ್ನು ಕಳೆಯಬಹುದು ಆದ್ದರಿಂದ ತಂದೆಯ ಬಳಿ ಅಷ್ಟು ಹಣವಿರುತ್ತದೆ ಮತ್ತು ತಂದೆಯ ಬಳಿ ಹಣವಿಲ್ಲದಿದ್ದರೂ ನನ್ನ ಬಳಿ ಸ್ವಲ್ಪ ಉಳಿತಾಯವಿದೆ ನಾನು ಅದನ್ನು ಇದಕ್ಕಾಗಿ ಬಳಸುತ್ತೇನೆ ನಾವೆಲ್ಲರೂ ಒಟ್ಟಿಗೆ ಪ್ರಯಾಣಿಸೋಣ ಎಲ್ಲರಿಗೂ ಸೂಕ್ತವಾದ ಪರಿಹಾರವನ್ನು ಆಯ್ಕೆ ಮಾಡಿಕೊಳ್ಳುವುದು ಈಗ ನೀವು ಸರಿಯಾದ ತಿಳುವಳಿಕೆಯೊಂದಿಗೆ ಮನೆಯಲ್ಲಿ ವಾಸಿಸುವುದು ಹೊರಗಡೆ ಇರುವುದಕ್ಕಿಂತ ತುಂಬ ಮುಖ್ಯವೆಂದು ಎಂದು ಮಗನಿಗೆ ಮನವರಿಕೆ ಮಾಡಿಕೊಡಬೇಕು ಈಗ ಹೊರಗೆ ಹೋಗುವಾಗ ಇದು ಹಠಾತ್ ಪ್ರವೃತ್ತಿಯ ಪ್ರತಿಕ್ರಿಯೆಯಂತಿದೆ ಎಂದು ನೀವು ಅವನಿಗೆ ಹೇಳಬೇಕು ಆದರೆ ನೀವು ಅದನ್ನು ಇದು ಅಷ್ಟು ಸುಲಭವಲ್ಲ ಎಂದು ಅವನಿಗೆ ಮನವರಿಕೆ ಮಾಡಿಕೊಡಿ ತದನಂತರ ಅವರು ಒಬ್ಬರಿಗೊಬ್ಬರು ನಿಜವಾಗಿಯೂ ಕ್ಷಮೆಯಾಚಿಸುವಂತೆ ಮಾಡಿ ಮತ್ತು ನಂತರ ಅವರು ಕ್ಷಮೆಯಾಚಿಸುತ್ತಾರೆಯೇ ಅಥವಾ ಅವರು ಒಬ್ಬರನ್ನೊಬ್ಬರು ತಬ್ಬಿಕೊಳ್ಳುತ್ತಾರೆಯೇ ಆದ್ದರಿಂದ ಅದು ಒಂದು ರೀತಿಯ ಗೆಲುವು ಗೆಲುವಿನ ಪರಿಸ್ಥಿತಿಯಲ್ಲಿ ಕೊನೆಗೊಳ್ಳುತ್ತದೆ ನೀವು ಕೆಲವು ಆಸಕ್ತಿದಾಯಕ ಪ್ರಸಂಗಗಳನ್ನು ಸಂಭವಿಸಬಹುದಾದ ಉಪಾಖ್ಯಾನಗಳನ್ನು ಸಹ ನೆನಪಿಸಿಕೊಳ್ಳಬಹುದು ಬಾಲ್ಯದ ಹಂತದಲ್ಲಿ ಹೇಳಬಹುದಾದಂತೆ ನೀವು ಮಗನಿಗೆ ಹೇಳಬಹುದು ಮಗನನ್ನು ನೋಡಿ ಎಷ್ಟು ಸ್ವಾಮ್ಯಸೂಚಕವಾಗಿದ್ದೆ ನೀನು ನಿನ್ನ ತಂದೆಯೊಂದಿಗೆ ನೀನು ಯಾವಾಗಲೂ ಆತನ ತೊಡೆಯ ಮೇಲೆ ಮಲಗುತ್ತಿದ್ದೆ ಅಥವಾ ಈ ಎದೆಯ ಮೇಲೆ ಮಲಗುತ್ತಿದ್ದೆ ತದನಂತರ ನೀನು ಎಂದಿಗೂ ಮಗಳನ್ನು ಅವನ ಇನ್ನೊಂದು ಮಡಿಲಲ್ಲಿ ಕುಳಿತುಕೊಳ್ಳಲು ಬಿಡುತ್ತಿರಲಿಲ್ಲ ಯಾವಾಗಲೂ ತುಂಬಾ ಸ್ವಾಮ್ಯಸೂಚಕ ಮತ್ತು ಯಾರಾದರೂ ನಿಮ್ಮ ತಂದೆಯ ಬಗ್ಗೆ ಏನು ಹೇಳಿದರೂ ನಿನಗೆ ಅದರ ಬಗ್ಗೆ ಕೆಟ್ಟ ಭಾವನೆ ಇತ್ತು ಈಗ ನೀನು ಇದನ್ನು ನಿಮ್ಮ ತಂದೆಗೆ ಹೇಗೆ ಹೇಳಲು ಸಾಧ್ಯವೇ ಮತ್ತು ಅದೇ ವಿಷಯವನ್ನು ನೀನು ತಂದೆಗೆ ಹೇಳಬಹುದು ನೀನು ಇದನ್ನು ಹೇಗೆ ಮಾಡಲು ಸಾಧ್ಯವಾಯಿತು ನೀನು ತುಂಬಾ ಆಪ್ತರಾಗಿದ್ದೆ ಮತ್ತು ಅವನು ಜನಿಸಿದಾಗ ತುಂಬಾ ಸಂತೋಷವಾಗಿದ್ರಿ ಮತ್ತು ನಂತರ ನೀವು ನಿಮ್ಮ ಸಮಯವನ್ನು ಕಳೆಯುತ್ತಿದ್ದಿರಿ ಈಗ ಈ ವಿಷಯಗಳನ್ನು ನೆನಪಿಸಿಕೊಳ್ಳುತ್ತಾ ಪ್ರೀತಿ ಇದೆ ಎಂದು ಅವರಿಗೆ ಮನವರಿಕೆ ಮಾಡಿಕೊಡಿ ಮತ್ತು ನಂತರ ಅದು ಈ ಕ್ಷುಲ್ಲಕ ಪರಿಸ್ಥಿತಿಯಿಂದ ದೂರ ಆಗಬಾರದು ನಾವು ಅವರನ್ನು ಮತ್ತೆ ಗೆಲುವು ಗೆಲುವಿನ ಪರಿಸ್ಥಿತಿಗೆ ತರುತ್ತೇವೆ ನಾನು ಇದನ್ನು ಕೊನೆಗೊಳಿಸುವ ಮೊದಲು ನೆನಪಿಡಿ ನೀವು ವಿನ್ ವಿನ್ ಪರಿಹಾರವನ್ನು ನೀಡಿದಾಗ ಅದು ತೀವ್ರವಾಗಿರುವ ಪರಸ್ಪರ ಗೌರವದ ಭಾವನೆ ಕೊನೆಯಲ್ಲಿ ಎರಡೂ ಸಂದರ್ಭಗಳಲ್ಲಿ ಅವರು ತಾವು ಮೊದಲು ಗೌರವಿಸುವುದಕ್ಕಿಂತ ಹೆಚ್ಚು ಗೌರವಿಸಬೇಕು ಮತ್ತು ಪ್ರೀತಿ ಪ್ರತಿ ಸಂಘರ್ಷದ ಪರಿಹಾರದೊಂದಿಗೆ ಆಳವಾಗಿ ಬೆಳೆಯಬೇಕು ಅದು ನೀವು ಹೊಂದಿರಬೇಕಾದ ಧ್ಯೇಯವಾಕ್ಯವಾಗಿರಬೇಕು ಅದರ ಕೊನೆಯಲ್ಲಿ ಸಂಬಂಧದ ತೀವ್ರತೆ ಬೆಳೆಯಬೇಕು ಆದರೆ ಅದು ಕಡಿಮೆಯಾಗಬಾರದು ನೀವು ಅದನ್ನು ಮಧ್ಯವರ್ತಿಯಾಗಿ ಪರಿಹರಿಸಲು ಸಾಧ್ಯವಾದರೆ ಅಥವಾ ನೀವು ಎರಡೂ ರೀತಿಯ ಸಂಘರ್ಷಗಳ ಭಾಗವಾಗಿದ್ದರೆ ಅದು ಒಳ್ಳೆಯದು ಈಗ ಇದು ಅಂತರ ವೈಯಕ್ತಿಕ ಸಂಬಂಧಗಳ ಬಗ್ಗೆ ಈಗ ನಾನು ಮುಂದಿನ ಉಪನ್ಯಾಸದಲ್ಲಿ ಹೆಚ್ಚಿನ ಸಲಹೆಗಳೊಂದಿಗೆ ಬರುತ್ತೇನೆ ನಾನು ಸೂಚಿಸಿದ ರೀತಿಯಲ್ಲಿ ನೀವು ಅದನ್ನು ಕಾರ್ಯಗತಗೊಳಿಸಲು ಪ್ರಯತ್ನಿಸುತ್ತೀರಿ ಎಂದು ನಾನು ಭಾವಿಸುತ್ತೇನೆ ನೀವು ಉತ್ತಮ ಪರಿಹಾರಗಳನ್ನು ಹೊಂದಿದ್ದರೆ ಉತ್ತಮ ಸಲಹೆಗಳನ್ನು ನಾವು ವೇದಿಕೆಯಲ್ಲಿ ಹಂಚಿಕೊಳ್ಳಬಹುದು ಮತ್ತು ಅದರ ಬಗ್ಗೆ ತಿಳಿಯೋಣ ಈ ವೀಡಿಯೊವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಮತ್ತು ನಂತರ ನಾನು ನಿಮಗೆ ಬಹಳ ಸಂಘರ್ಷ ಮುಕ್ತ ದಿನವನ್ನು ಬಯಸುತ್ತೇನೆ ಕನಿಷ್ಠ ಇಂದಿಗಾದರು ಸರಿ ವಂದನೆಗಳು